ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕ ಡಿಒ ಜೈವಿಕರಿಯಾಕ್ಟರ್ ಗಳ ಕುರಿತ ಉಪನ್ಯಾಸ ಹದಿನೈದು ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಗೆ ಸುಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಾಡ್ಯೂಲ್ ನಾಲ್ಕನ್ನು ಪ್ರಾರಂಭಿಸಿದ್ದೇವೆ ಕೃಷಿ ನಿಯತಾಂಕಗಳ ಬಗ್ಗೆ ಇದಾಗಿದ್ದು ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ನಾವು ಕೆಲವು ಕೃಷಿ ನಿಯತಾಂಕಗಳನ್ನು ಅಥವಾ ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕವನ್ನು ನೋಡಿದ್ದೇವೆ ಏಕೆಂದರೆ ಅವುಗಳು ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಕರೆಯಲಾಗುತ್ತದೆ ನಾವು ಅದನ್ನು ಇಂದು ಮುಂದುವರಿಸೋಣ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ ಸಂಗತಿಯೆಂದರೆ ಜೈವಿಕರಿಯಾಕ್ಟರ್ ಗಳ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಅನೇಕ ಕೃಷಿ ಮಾರ್ಪುಕ ಗಳಿವೆ ತಾಪಮಾನ ಪಿಹೆಚ್ ಮಾಧ್ಯಮ ಸಂಯೋಜನೆ ಗಾಳಿ ಮತ್ತು ಅಜಿಟೇಷನ್ ಮತ್ತು ಕರಗಿದ ಆಮ್ಲಜನಕದ ಮಟ್ಟಗಳು ಹೀಗೆ ಅಳೆಯುವ ಮತ್ತು ನಿಯಂತ್ರಿಸುವ ಕೆಲವು ಸಾಮಾನ್ಯ ಮಾರ್ಪುಕಗಳಾಗಿವೆ ತಾಪಮಾನದ ಕೆಲವು ವಿವರಗಳನ್ನು ನಾವು ನೋಡಿದ್ದೇವೆ ಅವುಗಳ ಬೆಳವಣಿಗೆಯ ವ್ಯಾಪ್ತಿಯು ಕಿರಿದಾಗಿವೆಯೇ ಎಂಬುದನ್ನು ಅವಲಂಬಿಸಿ ಯಾವ ರೀತಿಯ ಜೀವಿಗಳು ಸ್ಟೆನೋಥರ್ಮಲ್ ಅಥವಾ ವಿಶಾಲವಾದದ್ದು ಯೂರಿಥರ್ಮಲ್ ಮತ್ತು ಜೀವಿ ಮೆಸೊಫಿಲಿಕ್ ಆಗಿದೆಯೆ ಎಂದು 30 ಡಿಗ್ರಿ ಸಿ ಗರಿಷ್ಠ ತಾಪಮಾನ ಅವಲಂಬಿಸಿದೆ ಅದು ಗರಿಷ್ಠ ತಾಪಮಾನ 15 ಡಿಗ್ರಿ ಸಿ ಸೈಕ್ರೊಫಿಲಿಕ್ ಆಗಿರಲಿ ಅಥವಾ ಗರಿಷ್ಠ ತಾಪಮಾನ 60 ಡಿಗ್ರಿ ಸಿ ಥರ್ಮೋಫಿಲಿಕ್ ಆಗಿರಬಹುದು ಆಬ್ಲಿಗೇಟ್ ಫ್ಯಾಕಲ್ಟೇಟಿವ್ ಎಂಬ ಗುಣವಾಚಕವನ್ನು ಸಹ ನಾವು ನೋಡಿದ್ದೇವೆ ಅದರ ತಾಪಮಾನ ಅವಲಂಬನೆ ಸೇರಿದಂತೆ ಹಲವು ವಿಭಿನ್ನ ಸಂದರ್ಭಗಳಲ್ಲಿ ಇದನ್ನು ಬಳಸಬಹುದು ಆಬ್ಲಿಗೇಟ್ ಎಂದರೆ ಕಟ್ಟುನಿಟ್ಟಾದ ಮತ್ತು ಫ್ಯಾಕಲ್ಟೇಟಿವ್ ಎಂದರೆ ಹೊಂದಿಕೊಳ್ಳುವ ನಂತರ ನಾವು ತಾಪಮಾನದ ಪರಿಣಾಮದ ಗಣಿತದ ಪ್ರಾತಿನಿಧ್ಯವನ್ನು ನೋಡಿದ್ದೇವೆ ಉತ್ಪಾದನೆ ಮತ್ತು ಸಂಶೋಧನೆಗಾಗಿ ವೀರ್ಯ ಬ್ಯಾಂಕು ಗಳಲ್ಲಿ ಬಳಸಲು ಮತ್ತು ಇಡೀ ಮನುಷ್ಯರನ್ನು ನಿಂತಮಿಡುಕು ಅನಿಮೇಷನ್ ಸ್ಥಿತಿಯಲ್ಲಿಡಲು ಕೋಶ ವಂಶಾವಳಿಗಳು ಮತ್ತು ತಳಿಗಳನ್ನು ನಿರ್ವಹಿಸಲು ಕಡಿಮೆ ತಾಪಮಾನದ ಅನ್ವಯವನ್ನು ನಾವು ನೋಡಿದ್ದೇವೆ ವೀಡಿಯೊ ಗಳಿಗೆ ಕೆಲವೊಂದು ಉಲ್ಲೇಖವಿದೆ ನೀವು ಅವುಗಳನ್ನು ನೋಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅವು ಆಸಕ್ತಿದಾಯಕ ವೀಡಿಯೊ ಗಳಾಗಿವೆ ತದನಂತರ ನಾವು ತಾಪಮಾನ ನಿಯಂತ್ರಣದ ಕೆಲವು ಅಂಶಗಳನ್ನು ನೋಡಿದ್ದೇವೆ ನಂತರ ನಾವು ಮಾಧ್ಯಮ ಪಿಎಚ್ ಗೆ ನೋಡೋಣ ಕೆಲವು ಜೀವಿಗಳು ವ್ಯಾಪಕ ಶ್ರೇಣಿಯ ಪಿಹೆಚ್ ಮೇಲೆ ಉತ್ತಮವಾಗಿ ಬೆಳೆಯಬಲ್ಲವು ಆದರೆ ಇತರ ಕೆಲವು ಜೀವಿಗಳು ಸಸ್ತನಿ ಕೋಶಗಳಂತಹ ಕೆಲವು ಜೀವಕೋಶಗಳು ಬೆಳವಣಿಗೆಗೆ ಬಹಳ ಕಿರಿದಾದ ಪಿಹೆಚ್ ವ್ಯಾಪ್ತಿಯನ್ನು ಹೊಂದಿವೆ ಆದ್ದರಿಂದ ಜೈವಿಕರಿಯಾಕ್ಟರ್ ನಿಂದ ಉತ್ತಮವಾದದನ್ನು ಪಡೆಯಲು ಪಿಹೆಚ್ ಅನ್ನು ಜೈವಿಕರಿಯಾಕ್ಟರ್ ನಲ್ಲಿ ಚೆನ್ನಾಗಿ ಅಳೆಯಬೇಕು ಮತ್ತು ನಿಯಂತ್ರಿಸಬೇಕು ಮತ್ತು ಮಾಧ್ಯಮ ಕಾಂಪೊನೆಂಟ್ಸ್ ಗಳೊಂದಿಗೆ ಪೂರಕವಾದ ಪಿಹೆಚ್ ಬಫರ್ ಗಳನ್ನು ಪಿಹೆಚ್ ನಿಯಂತ್ರಣಕ್ಕಾಗಿ ಬಳಸಲಾಗುವುದಿಲ್ಲ ಎಂದು ನಾವು ಹೇಳಿದ್ದೇವೆ ಅಂತಹ ಮಾಧ್ಯಮಗಳ ಹೆಚ್ಚಿನ ಅಯಾನಿಕ್ ಬಲದಿಂದಾಗಿ ಕೋಶಗಳು ಅವುಗಳಲ್ಲಿ ಬೆಳೆಯುವುದಿಲ್ಲ ನಂತರ ನಾವು ಗಾಳಿ ಮತ್ತು ಅಜಿಟೇಷನ್ ಅನ್ನು ಬಹಳ ಸಂಕ್ಷಿಪ್ತವಾಗಿ ನೋಡಿದೆವು ನಂತರ ಅವುಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂದು ನಾವು ಹೇಳಿದ್ದೇವೆ ಅವುಗಳು ಸಹ ಕಾರಣವಾಗುತ್ತವೆ ಅವು ಕೋಶಗಳನ್ನು ಸಸ್ಪೆನ್ಷನ್ ನಲ್ಲಿಡುತ್ತವೆ ಅವು ಕೋಶಗಳ ಮೇಲೆ ಶಿಯೆರ್ ಒತ್ತಡವನ್ನು ಉಂಟುಮಾಡುತ್ತವೆ ಎಂದು ನಾವು ಹೇಳಿದ್ದೇವೆ ಈ ಉಪನ್ಯಾಸ ಪ್ರಾರಂಭವಾಗುವಾಗ ಈ ಎರಡು ಅಂಶಗಳನ್ನು ನಾವು ನೋಡೋಣ ಎಂದು ನಾವು ಹೇಳಿದ್ದೆವು ಈಗ ನಾವು ಮುಂದುವರಿಸೋಣ ಕರಗಿದ ಆಮ್ಲಜನಕ ಅಥವಾ ಡಿಒ ನಾವು ನೋಡಲಿರುವ ಮುಂದಿನದ್ದು ಇದನ್ನು ನಾವು ಸ್ವಲ್ಪ ವಿವರವಾಗಿ ನೋಡಲಿದ್ದೇವೆ ಬೆಳೆಯುವ ಏರೋಬಿಕ್ ಕೋಶಗಳು ದ್ರವದಲ್ಲಿವೆ ಅವು ಗಾಳಿಯಲ್ಲಿಲ್ಲ ಆದ್ದರಿಂದ ಅವುಗಳಿಗೆ ಲಭ್ಯವಿರುವ ಆಮ್ಲಜನಕವು ಮಾಧ್ಯಮದಲ್ಲಿ ಕರಗಿದ ನೀರಿನಲ್ಲಿ ಕರಗಿದ ಪ್ರಧಾನವಾಗಿ ಮಾಧ್ಯಮದಲ್ಲಿ ಇರುವಂತಹುದು ಮತ್ತು ಡಿಒ ಎಂಬುದು ಕರಗಿದ ಆಮ್ಲಜನಕದ ಮಟ್ಟವಾಗಿದೆ ಮತ್ತು ಇದನ್ನು ಗಾಳಿಯೊಂದಿಗೆ ಶೇಕಡಾವಾರು ಶುದ್ಧತ್ವವಾಗಿ ನೀಡಲಾಗುತ್ತದೆ ಬಹುಪಾಲು ಜೈವಿಕರಿಯಾಕ್ಟರ್ ಗಳಿಗೆ ಪ್ರಧಾನವಾಗಿ ಗಾಳಿಯು ಆಮ್ಲಜನಕದ ಮೂಲವಾಗಿದೆ ಆದ್ದರಿಂದ ಕರಗಿದ ಆಮ್ಲಜನಕದ ಮಟ್ಟವನ್ನು ಶೇಕಡಾವಾರು ಗಾಳಿಯ ಶುದ್ಧತ್ವವಾಗಿ ನೀಡುವುದು ಅಭ್ಯಾಸವಾಗಿದೆ ಇದರ ಅರ್ಥವೇನು ಸಮತೋಲನದ ಪರಿಕಲ್ಪನೆಗೆ ನಿಮ್ಮನ್ನು ಪರಿಚಯಿಸಲಾಗುತ್ತಿದೆ ಗಾಳಿಯ ಸಂಪರ್ಕದಲ್ಲಿರುವ ನೀರನ್ನು ನಾವು ಪರಿಗಣಿಸುತ್ತಿದ್ದೇವೆ ಎಂದು ಹೇಳೋಣ ಗಾಳಿಯಲ್ಲಿರುವ ಆಮ್ಲಜನಕವು ನೀರಿನ ಚರಣ ದ್ರವ ಚರಣ ಅನಿಲ ಚರಣ ಗೆ ಸಾಗಿಸುತ್ತದೆ ಒಂದು ನಿರ್ದಿಷ್ಟ ಸಮತೋಲನವನ್ನು ಸಾಧಿಸುವವರೆಗೆ ಇದು ಸಂಭವಿಸುತ್ತದೆ ಸೂಕ್ಷ್ಮದರ್ಶಕೀಯವಾಗಿ ಹೇಳುವುದಾದರೆ ಆಮ್ಲಜನಕ ಅಣುಗಳು ಅನಿಲ ಚರಣ ಇಂದ ದ್ರವ ಚರಣ ಗೆ ಚಲಿಸುವ ಪ್ರಮಾಣ ಇದೆ ಮತ್ತು ಆಮ್ಲಜನಕದ ಅಣುಗಳು ದ್ರವ ಚರಣ ಇಂದ ಅನಿಲ ಚರಣ ಗೆ ಚಲಿಸುವ ಪ್ರಮಾಣ ಇದೆ ಎರಡೂ ನಡೆಯುತ್ತಲೇ ಇರುತ್ತವೆ ಮತ್ತು ಒಂದು ನಿರ್ದಿಷ್ಟ ಫೇಸ್ ನಲ್ಲಿ ಸಾಂದ್ರತೆಗಳು ಅವುಗಳೆಂದರೆ ಅನಿಲ ಚರಣ ಇಂದ ದ್ರವ ಚರಣ ವರೆಗೆ ಆಮ್ಲಜನಕದ ಚಲನೆಯ ಪ್ರಮಾಣವು ದ್ರವ ಚರಣ ಇಂದ ಅನಿಲ ಚರಣ ವರೆಗೆ ಆಮ್ಲಜನಕದ ಅಣುವಿನ ಚಲನೆಯ ಪ್ರಮಾಣ ಗೆ ಸಮನಾಗಿರುತ್ತದೆ ಈ ಸ್ಥಿತಿಯನ್ನು ನಾವು ಸಮತೋಲನ ಎಂದು ಕರೆಯುತ್ತೇವೆ ಸಹಜವಾಗಿ ಸಾಂದ್ರತೆಗಳು ಹೆನ್ರಿಯ Henrys ರವರ ನಿಯಮ ದಿಂದ ನೀಡಲ್ಪಟ್ಟ ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿರುತ್ತವೆ ಆದರೆ ಸಮತೋಲನವನ್ನು ಸಾಧಿಸಿದಾಗ ಅವು ಸಮಾನವಾಗಿರುವುದಿಲ್ಲ ನೀವು ಗಾಳಿಯಲ್ಲಿ ಇಪ್ಪತ್ತೊಂದು ಪ್ರತಿಶತದಷ್ಟು ಆಮ್ಲಜನಕವನ್ನು ಹೊಂದಿದ್ದೀರಿ ನೀರಿನಲ್ಲಿ ಪ್ರಮಾಣಿತ ಪರಿಸ್ಥಿತಿಗಳಲ್ಲಿ ನಾವು ಸುಮಾರು ಎಂಟು ಪಿಪಿಎಂ ಹೊಂದಿದ್ದೇವೆ ಆಮ್ಲಜನಕವು ಕಡಿಮೆ ಕರಗುವ ಅನಿಲವಾಗಿದೆ ಇದು ಕೇವಲ ಎಂಟು ಪಿಪಿಎಂ ಮಾತ್ರ ನೀವು ಇಲ್ಲಿ ಕಂಡುಕೊಂಡಿರುವುದು ಪ್ರತಿ ಲೀಟರ್ ಗೆ ಎಂಟು ಮಿಲಿ ಗ್ರಾಂ ನೀವು ಇಪ್ಪತ್ತೊಂದು ಶೇಕಡಾ ಗಾಳಿಯಲ್ಲಿ ಆಮ್ಲಜನಕ ಹೊಂದಿರುವಾಗ ಎರಡು ಚರಣ ಗಳ ನಡುವೆ ವಿಭಜನೆಗೊಳ್ಳುವ ಯಾವುದೇ ಪ್ರಭೇದಗಳಿಗೆ ಇದು ನಿಜವಾಗಿರುತ್ತದೆ ಥರ್ಮೋಡೈನಮಿಕ್ಸ್ ನಿಂದ ನೀವು ಇದನ್ನು ತಿಳಿಯುವಿರಿ ಈ ನಿರ್ದಿಷ್ಟ ಉದಾಹರಣೆ ಅಥವಾ ಈ ನಿರ್ದಿಷ್ಟ ವ್ಯವಸ್ಥೆಯು ಜೈವಿಕರಿಯಾಕ್ಟರ್ ಗಳಲ್ಲಿ ಆಸಕ್ತಿಯನ್ನು ಹೊಂದಿದೆ ಆದ್ದರಿಂದ ನಾವು ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಆಮ್ಲಜನಕವು ಸಮತೋಲನದಲ್ಲಿ ವಿಭಜನೆಯಾಗುತ್ತಿದೆ ನೀವು ದ್ರವದಲ್ಲಿ ಕರಗಿದ ಆಮ್ಲಜನಕದ ಸಾಂದ್ರತೆ ಮತ್ತು ವಿವಿಧ ಘಟಕಗಳಲ್ಲಿ ನೀಡಲಾದ ಗಾಳಿಯಲ್ಲಿ ಆಮ್ಲಜನಕದ ಸಾಂದ್ರತೆಯ ನಡುವೆ ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿದ್ದೀರಿ ಈಗ ಇದು ಗಾಳಿಯ ಆಮ್ಲಜನಕದೊಂದಿಗೆ ಮಂದಗೊಳಿಸಿರುವಾಗ ಆಗಿರುವಾಗ ನೀವು ದ್ರವದಲ್ಲಿ ನಿರ್ದಿಷ್ಟ ಪ್ರಮಾಣದ ಆಮ್ಲಜನಕವನ್ನು ಹೊಂದಿರುತ್ತೀರಿ ನೀವು ಅನಿಲ ಚರಣ ದ ಸಂಯೋಜನೆಯನ್ನು ಬದಲಾಯಿಸಿದರೆ ಸಹಜವಾಗಿ ದ್ರವದಲ್ಲಿನ ಸಮತೋಲನ ಸಾಂದ್ರತೆಯು ಬದಲಾಗಲಿದೆ ನೀವು ಗಾಳಿಯನ್ನು ನೂರು ಪ್ರತಿಶತ ಆಮ್ಲಜನಕ ನೂರು ಪ್ರತಿಶತ ಆಮ್ಲಜನಕ ಅನಿಲದೊಂದಿಗೆ ಬದಲಾಯಿಸಿದರೆ ದ್ರವದಲ್ಲಿನ ಸಮತೋಲನದಲ್ಲಿ ಆಮ್ಲಜನಕದ ಸಾಂದ್ರತೆಯು ತುಂಬಾ ಭಿನ್ನವಾಗಿರುತ್ತದೆ ನೀವು ಕೇವಲ ಇಪ್ಪತ್ತೊಂದು ಪ್ರತಿಶತದಷ್ಟು ಆಮ್ಲಜನಕವನ್ನು ಹೊಂದಿರುವ ಗಾಳಿಯನ್ನು ಹೊಂದಿರುವಾಗ ಇದು ಎಂಟು ಪಿಪಿಎಂ ಗೆ ಹೋಲಿಸಿದರೆ ಸುಮಾರು ನಲವತ್ತು ಪಿಪಿಎಂ ಆಗಿರುತ್ತದೆ ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಗಾಳಿಯನ್ನು ಬಳಸುವಾಗ ಅದು ಸಂಪೂರ್ಣವಾಗಿ ಮಂದಗೊಳಿಸಿರುವಾಗ ಅದು ನೂರು ಪ್ರತಿಶತ ಮಂದಗೊಳಿಸಿರುವಾಗ ಎಂದು ನೀವು ಹೇಳುತ್ತೀರಿ ಮತ್ತು ನಾವು ಸಾಮಾನ್ಯವಾಗಿ ಶೂನ್ಯ ಮತ್ತು ನೂರರ ನಡುವೆ ಸಾಮಾನ್ಯ ಸಂದರ್ಭಗಳಲ್ಲಿ ಕೆಲಸ ಮಾಡುತ್ತೇವೆ ಅನಿಲ ಸಾಂದ್ರತೆಯನ್ನು ಬದಲಾಯಿಸಿದಾಗ ನೀವು ನೂರು ಪ್ರತಿಶತದಷ್ಟು ಗಾಳಿಯ ಶುದ್ಧತ್ವವನ್ನು ಮೀರಬಹುದು ನೀವು ಗರಿಷ್ಠ ಸುಮಾರು ನಾಲ್ಕನೂರ ಎಂಬತ್ತು ಪ್ರತಿಶತದವರೆಗೆ ಹೋಗಬಹುದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಇದು ಇಪ್ಪತ್ತೊಂದು ಪ್ರತಿಶತ ಎಂದು ನಿಮಗೆ ತಿಳಿದಿದೆ ಅಂದರೆ ನೂರು ಪ್ರತಿಶತ ಆಮ್ಲಜನಕ ಅದು ಸಂಪೂರ್ಣವಾಗಿ ಆಮ್ಲಜನಕವಾಗಿದ್ದರೆ ಅದು ಅನಿಲ ಚರಣ ದಲ್ಲಿದ್ದರೆ ನೀವು ನಾಲ್ಕನೂರ ಎಂಬತ್ತು ಪ್ರತಿಶತದಷ್ಟು ಗಾಳಿಯ ಶುದ್ಧತ್ವವನ್ನು ಪಡೆಯಬಹುದು ಇದು ಮತ್ತೆ ಇಲ್ಲಿ ಜೈವಿಕರಿಯಾಕ್ಟರ್ ಆಗಿದೆ ನಾವು ಮೊದಲೇ ನೋಡಿದಂತೆ ಅದರ ರೂಪರೇಖೆ ಸ್ಕಿಮ್ಯಾಟಿಕ್ ಈ ರೀತಿ ಇದೆ ಕೋಶಗಳು ಬೆಳೆಯುತ್ತಿರುವ ಮಾಧ್ಯಮ ಬಹುಶಃ ಡಿಒ ಪ್ರೋಬ್ ಪಿಹೆಚ್ ಪ್ರೋಬ್ ಗಾಳಿಯ ಒಳಹರಿವು ಮತ್ತು ತಾಪಮಾನ ಪ್ರೋಬ್ ನಾವು ಪರಿಕಲ್ಪನಾ ವ್ಯವಸ್ಥೆಯನ್ನು ಆರಿಸೋಣ ನಿಮಗೆ ತಿಳಿದಿರುವಂತೆ ನಮ್ಮ ವ್ಯವಸ್ಥೆಗಳು ನೈಜ ಅಥವಾ ಪರಿಕಲ್ಪನೆಯಾಗಿರಬಹುದು ಈ ಸಂದರ್ಭದಲ್ಲಿ ನಾವು ಪರಿಕಲ್ಪನಾ ವ್ಯವಸ್ಥೆಯನ್ನು ಆಯ್ಕೆ ಮಾಡಲಿದ್ದೇವೆ ನಾವು ಅಂತಹ ವ್ಯವಸ್ಥೆಯನ್ನು ಏಕೆ ಆರಿಸುತ್ತಿದ್ದೇವೆ ಎಂಬುದು ನಂತರ ಸ್ವಲ್ಪ ಸ್ಪಷ್ಟವಾಗುತ್ತದೆ ನಾನು ಅದರ ಬಗ್ಗೆ ತಿಳಿಸುತ್ತೇನೆ ನಾವು ಆಯ್ಕೆ ಮಾಡಲಿರುವ ವ್ಯವಸ್ಥೆ ಈ ಬ್ರೋತ್ ಮೈನಸ್ ಗುಳ್ಳೆಗಳು ಗಾಳಿಯ ಗುಳ್ಳೆಗಳು ಇಲ್ಲಿ ಹೊರಗೆ ಬರಲಿವೆ ಗಾಳಿಯ ಗುಳ್ಳೆಗಳು ಆಮ್ಲಜನಕವನ್ನು ಒಯ್ಯುತ್ತವೆ ಮತ್ತು ಜೀವಕೋಶಗಳು ತೆಗೆದುಕೊಳ್ಳುವ ಮಾಧ್ಯಮಕ್ಕೆ ಆಮ್ಲಜನಕವನ್ನು ಒದಗಿಸುತ್ತವೆ ಅನಿಲ ಗುಳ್ಳೆಗಳು ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿರುವ ಬ್ರೋತ್ ಅನ್ನು ಒಟ್ಟಾರೆಯಾಗಿ ತೆಗೆದುಕೊಳ್ಳೋಣ ಮತ್ತು ನಂತರ ನಾವು ಅದರಿಂದ ಅನಿಲ ಗುಳ್ಳೆಗಳನ್ನು ಪರಿಕಲ್ಪನಾತ್ಮಕವಾಗಿ ತೆಗೆದುಹಾಕೋಣ ಮತ್ತು ಅದು ನಮ್ಮ ವ್ಯವಸ್ಥೆಯಾಗಲಿದೆ ಈ ವ್ಯವಸ್ಥೆಗೆ ನಾವು ಆಮ್ಲಜನಕದ ಮೇಲೆ ಸಮತೋಲನವನ್ನು ಬರೆದರೆ ನಾವು ಯಾವಾಗಲೂ ಇಲ್ಲಿ ಪ್ರಾರಂಭಿಸುವ ಒಟ್ಟಾರೆ ಸಮತೋಲನ ಸಮೀಕರಣ ಇದು ಇದು ಬಹಳ ಮೂಲಭೂತವಾಗಿದೆ ri rorg rcddt ಆದ್ದರಿಂದ ಆಮ್ಲಜನಕದ ಇನ್ಪುಟ್ ಪ್ರಮಾಣ ಆಮ್ಲಜನಕದ ಉತ್ಪಾದನಾ ಪ್ರಮಾಣ ಮತ್ತು ಆಮ್ಲಜನಕದ ಉತ್ಪಾದನೆಯು ಮೈನಸ್ ಆಮ್ಲಜನಕದ ಸೇವನೆಯು ಆಮ್ಲಜನಕದ ಶೇಖರಣೆಗೆ ಸಮನಾಗಿರುತ್ತದೆ ಎಲ್ಲವೂ ದ್ರವ್ಯರಾಶಿ ಪ್ರತಿ ಸಮಯದ ಯೂನಿಟ್ ನಿಂದ ಕೊಟ್ಟಿರುವಂಥಹುದು ನಾವು ಈ ನಿರ್ದಿಷ್ಟ ಸಿಸ್ಟಮ್ ಬ್ರೋತ್ ಮೈನಸ್ ಗುಳ್ಳೆಗಳನ್ನು ಆರಿಸಿದ್ದೇವೆ ಇದರಿಂದಾಗಿ ನಾವು ಔಟ್ಪುಟ್ ಪ್ರಮಾಣ ಅನ್ನು ಶೂನ್ಯಕ್ಕೆ ಸಮನಾಗಿ ಹೊಂದಿಸಬಹುದು ಇದು ನಮ್ಮ ವಿಧಾನವನ್ನು ಗಮನಾರ್ಹವಾಗಿ ಸರಳಗೊಳಿಸುತ್ತದೆ ಆದ್ದರಿಂದ ಔಟ್ಪುಟ್ ಪ್ರಮಾಣ ಶೂನ್ಯ ಆಗಿದೆ ಇದನ್ನು ಕಲ್ಪಿಸಿಕೊಳ್ಳಿ ನಮ್ಮಲ್ಲಿ ಬ್ರೋತ್ ಮೈನಸ್ ಗುಳ್ಳೆಗಳು ಇವೆ ಆದ್ದರಿಂದ ಈ ವ್ಯವಸ್ಥೆಯಲ್ಲಿ ಬ್ರೋತ್ ದ್ರವ ಭಾಗ ಮಾತ್ರ ಆಮ್ಲಜನಕವು ದ್ರವ ಬ್ರೋತ್ ನಿಂದ ಹೊರಹೋಗಲು ಸೂಪರ್ ಮಂದಗೊಳಿಸುವಿಕೆ ಸ್ಥಿತಿಗಳನ್ನು ತಲುಪಬೇಕು ನಾವು ಸೂಪರ್ ಮಂದಗೊಳಿಸುವಿಕೆ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ಹೋಗುವುದಿಲ್ಲ ಎಂದು ಊಹಿಸಿದರೆ ನಮ್ಮ ಉದ್ದೇಶಗಳಿಗಾಗಿ ನಮ್ಮ ವ್ಯವಸ್ಥೆಯಿಂದ ಆಮ್ಲಜನಕದ ಔಟ್ಪುಟ್ ಪ್ರಮಾಣ ಅಂದರೆ ಬ್ರೋತ್ ಮೈನಸ್ ಗುಳ್ಳೆಗಳು ಈ ವ್ಯವಸ್ಥೆಯಲ್ಲಿ ಆಮ್ಲಜನಕದ ಔಟ್ಪುಟ್ ಪ್ರಮಾಣ ಶೂನ್ಯಕ್ಕೆ ಹೋಗುತ್ತದೆ ನಾವು ಇದನ್ನು ಈ ರೀತಿಯಾಗಿ ಶೂನ್ಯಕ್ಕೆ ಹೊಂದಿಸುತ್ತೇವೆ ಅನಿಲ ಗುಳ್ಳೆಗಳಿಂದ ನಮ್ಮ ವ್ಯವಸ್ಥೆಗೆ ದ್ರವ ಬ್ರೋತ್ ಇರುವ ಇನ್ಪುಟ್ ಪ್ರಮಾಣ ನಲ್ಲಿ ಸಹಜವಾಗಿ ಇರುತ್ತದೆ ನಮ್ಮ ವ್ಯವಸ್ಥೆಯಲ್ಲಿ ಆಮ್ಲಜನಕವನ್ನು ಉತ್ಪಾದಿಸುವ ಯಾವುದೇ ಪ್ರತಿಕ್ರಿಯೆಯಿಲ್ಲ ಎಂದು ನಾವು ಊಹಿಸೋಣ ಮತ್ತು ಇದೀಗ ನಾವು ಬಳಕೆಯನ್ನು ಉಳಿಸಿಕೊಳ್ಳೋಣ ಮತ್ತು ಆಮ್ಲಜನಕದ ದ್ರವ್ಯರಾಶಿಯು ಆಮ್ಲಜನಕದ ಸಾಂದ್ರತೆಯ ದೃಷ್ಟಿಯಿಂದ ಇದನ್ನು ಬರೆಯೋಣ ಇದನ್ನು ಸಾಮಾನ್ಯವಾಗಿ ಅಳೆಯಲಾಗುತ್ತದೆ ಅದು ಅಳೆಯಬಹುದು ಆದ್ದರಿಂದ ದ್ರವ್ಯರಾಶಿಯು ಪರಿಮಾಣಕ್ಕೆ ಸಾಂದ್ರತೆ ಇಂದ ಗುಣಿಸಿದಾಗ ಸಿಗುವಂಥಹುದು ಮತ್ತು ನಾವು ಇದನ್ನು ಬದಲಾಯಿಸಬಹುದಾದರೆ ನಾವು ಅದನ್ನು ಸಾಂದ್ರತೆಯ ದೃಷ್ಟಿಯಿಂದ ಬರೆಯಬಹುದು ಈಗ ಇನ್ಪುಟ್ ಪ್ರಮಾಣ ಬಳಕೆಯ ಪ್ರಮಾಣ ಕ್ಕಿಂತ ಹೆಚ್ಚಿದ್ದರೆ ನೀವು ಕೋಶದಿಂದ ಬಳಕೆಯ ಪ್ರಮಾಣ ಕ್ಕಿಂತ ಹೆಚ್ಚು ವೇಗದಲ್ಲಿ ಆಮ್ಲಜನಕವನ್ನು ಒದಗಿಸಬಹುದಾದರೆ ಒಟ್ಟುಗೂಡಿಸುವಿಕೆಯ ಪ್ರಮಾಣ ಶೂನ್ಯಕ್ಕಿಂತ ಹೆಚ್ಚಾಗಲಿದೆ IfrirCdmdt0DO ಹೆಚ್ಚಾಗುತ್ತದೆ ಇಲ್ಲಿ rirC ಈ ರೀತಿ ನೋಡುವುದು ಸುಲಭ ಆದ್ದರಿಂದ ri rC ಧನಾತ್ಮಕವಾಗಿದ್ದರೆ ಆದ್ದರಿಂದ dmdt ಸಂಗ್ರಹಗೊಳ್ಳಲಿದೆ ಈ ರೀತಿಯಾದರೆ ಡಿಒ ಕರಗಿದ ಆಮ್ಲಜನಕದ ಮಟ್ಟವು ಸರಳತೆಯಿಂದ ಸಮತೋಲನದಿಂದ ಹೆಚ್ಚಾಗುತ್ತದೆ ಪರ್ಯಾಯವಾಗಿ ಇನ್ಪುಟ್ ಪ್ರಮಾಣ ಕೋಶಗಳ ಬಳಕೆಯ ಪ್ರಮಾಣ ಕ್ಕಿಂತ ಕಡಿಮೆಯಿದ್ದರೆ ಒಟ್ಟುಗೂಡಿಸುವಿಕೆಯ ಪ್ರಮಾಣ ಶೂನ್ಯಕ್ಕಿಂತ ಕಡಿಮೆಯಿದ್ದರೆ ಡಿಒ ಖಾಲಿಯಾಗುತ್ತದೆ ಅಥವಾ ಡಿಒ ಕಡಿಮೆಯಾಗುತ್ತದೆ IfrirCdmdt0DO ಕಡಿಮೆಯಾಗುತ್ತದೆ IfrirCdmdt0DOಸ್ಥಿರವಾಗಿರುತ್ತದೆ ಇದು ಸ್ಥಿರ ಸ್ಟೇಟ್ ಪರಿಸ್ಥಿತಿ ಡಿಒ ಸ್ಥಿರವಾಗಿರುತ್ತದೆ ಜೈವಿಕರಿಯಾಕ್ಟರ್ ಗಳನ್ನು ನಿರ್ವಹಿಸುವಾಗ ನಾವು ಈ ಸ್ಥಿತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತೇವೆ ಡಿಒ ಸೆಟ್ ಪಾಯಿಂಟ್ ಇದನ್ನು ಅಳೆಯಲಾಗುತ್ತದೆ ಮತ್ತು ಅದನ್ನು ನಿಯಂತ್ರಿಸಬೇಕಾಗಿದೆ ಡಿಒ ಸೆಟ್ ಪಾಯಿಂಟ್ ಎಂದರೆ ಏನೆಂದು ನೋಡೋಣ ಇದೀಗ ಪ್ರಸ್ತಾಪಿಸಲಾದ ಡಿಒ ನ ಸ್ಥಿರ ಮೌಲ್ಯವನ್ನು ವಿಭಿನ್ನ ಶೇಕಡಾವಾರು ವಾಯು ಶುದ್ಧತ್ವ ಶೇಕಡ ಡಿಒ ನಲ್ಲಿ ಹೊಂದಿಸಬಹುದು ಗಾಳಿಯಾದಾಗ ಸ್ವಲ್ಪ ಸಮಯದ ಹಿಂದೆ ನಾವು ಇದನ್ನು ವಿವರವಾಗಿ ಮಾತನಾಡಿದ್ದೇವೆ ಈ ವಿಷಯವನ್ನು ಪಡೆಯಲು ನಾವು ಇದನ್ನು ಮತ್ತೆ ಮಾಡೋಣ ಬ್ರೋತ್ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ಮಂದಗೊಳಿಸುವಿಕೆ ಆದಾಗ ಡಿಒ ನೂರು ಶೇಕಡಾ ಗಾಳಿಯಲ್ಲಿ ಇಪ್ಪತ್ತೊಂದು ಶೇಕಡಾ ಆಮ್ಲಜನಕ ಇರುತ್ತದೆ ಆದ್ದರಿಂದ ಶುದ್ಧ ಆಮ್ಲಜನಕವನ್ನು ವಾತಾವರಣವಾಗಿ ಬಳಸಿದರೆ ಸಾಧ್ಯವಾದಷ್ಟು ಗರಿಷ್ಠ ಡಿಒ ಫಲಿತಾಂಶವು ಸುಮಾರು ನಾಲ್ಕನೂರ ಎಂಬತ್ತು ಪ್ರತಿಶತದಷ್ಟು ಇರುತ್ತದೆ ಇದು ಇಪ್ಪತ್ತೊಂದು ಶೇಕಡಾ ಇದು ನೂರು ಪ್ರತಿಶತ ಆಮ್ಲಜನಕ ಆದ್ದರಿಂದ ಅನುಗುಣವಾದ ಬದಲಾವಣೆ ಇರುತ್ತದೆ ಏಕೆಂದರೆ ಹೆನ್ರಿಯ Henry's ನಿಯಮ phx ನಿಂದ ಇಲ್ಲಿ p ಎಂಬುದು ಗಾಳಿಯ ಚರಣ ದಲ್ಲಿ ಆಮ್ಲಜನಕದ ಭಾಗಶಃ ಒತ್ತಡ ಮತ್ತು x ದ್ರವ ಹಂತದಲ್ಲಿ ಸೂಕ್ತವಾದ ಸಾಂದ್ರತೆಯಾಗಿದೆ ದ್ರವ ಹಂತದ ಮೋಲ್ ಭಾಗ ಆದ್ದರಿಂದ ಹೆನ್ರಿಯ Henry's ನಿಯಮ ಸ್ಥಿರ h ಮೂಲಕ ಸಂಪರ್ಕ ಹೊಂದಿದೆ ಮತ್ತು ನಾವು ಅದನ್ನು ಕಾರ್ಯಗತಗೊಳಿಸಿದರೆ ಅದು ರೇಖೀಯ ಸಂಬಂಧವಾಗಿದೆ ಆದ್ದರಿಂದ ಇಪ್ಪತ್ತೊಂದು ಪ್ರತಿಶತ ನೂರು ಕ್ಕೆ ಅನುಗುಣವಾಗಿರುತ್ತದೆ ಅಂದರೆ ನೂರು ಪ್ರತಿಶತವು ಸುಮಾರು ನಾಲ್ಕನೂರ ಎಂಬತ್ತು ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ ಈಗ ನಾವು ಈ ಬಗ್ಗೆ ಏಕೆ ಆಸಕ್ತಿ ಹೊಂದಿದ್ದೇವೆ ಎಂದರೆ ನೋಡಿ ಡಿಒ ಎಂಬುದು ಮಾಧ್ಯಮದಲ್ಲಿ ಸಂಗ್ರಹವಾದ ಆಮ್ಲಜನಕದ ಮಟ್ಟವಲ್ಲ ಆಮ್ಲಜನಕವನ್ನು ಕೋಶಗಳಿಂದ ತೆಗೆದುಕೊಳ್ಳಲಾಗುತ್ತಿದೆ ಆಮ್ಲಜನಕವನ್ನು ಗಾಳಿಯ ಮೂಲಕ ಸರಬರಾಜು ಮಾಡಲಾಗುತ್ತಿದೆ ಮತ್ತು ಹೀಗೆ ಎಲ್ಲವೂ ಉತ್ತಮವಾಗಿವೆ ಆದರೆ ಬ್ರೋತ್ ಗಳಲ್ಲಿನ ಆಮ್ಲಜನಕದ ಮಟ್ಟವನ್ನು ಡಿಒ ನಿಮಗೆ ನಿಜವಾಗಿ ಹೇಳುತ್ತದೆ ಕಂಡುಹಿಡಿದ ಸಂಗತಿಯೆಂದರೆ ಅನೇಕ ಏರೋಬಿಕ್ ಬ್ಯಾಕ್ಟೀರಿಯಾ ಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಡಿಒ ಅಗತ್ಯವಿದೆ ಅನೇಕ ವಿಭಿನ್ನ ಆಸಕ್ತಿಯ ವ್ಯವಸ್ಥೆಗಳ ಬೆಳವಣಿಗೆ ಮತ್ತು ಉತ್ಪಾದಕತೆಯ ಮೇಲೆ ಡಿಒ ನ ಪ್ರಭಾವದ ಬಗ್ಗೆ ಸಾಹಿತ್ಯದಲ್ಲಿ ಅಸಂಖ್ಯಾತ ಅಧ್ಯಯನಗಳಿವೆ ಆಸಕ್ತಿಯ ವಿವಿಧ ಜೀವಿಗಳಿವೆ ಅನೇಕ ಏರೋಬಿಕ್ ಬ್ಯಾಕ್ಟೀರಿಯಾ ಗಳು ಕರಗಿದ ಆಮ್ಲಜನಕದ ಮಟ್ಟವನ್ನು ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿನದಕ್ಕೆ ಆದ್ಯತೆ ನೀಡುತ್ತಿರುವುದು ಕಂಡುಬಂದಿದೆ ಅದಕ್ಕಾಗಿಯೇ ನಾವು ಆಸಕ್ತಿ ಹೊಂದಿದ್ದೇವೆ ಆದರೆ ಮೈಕ್ರೋ ಏರೋಬಿಕ್ ಆಗಿರುವ ಕ್ಲೋಸ್ಟ್ರಿಡಿಯಮ್ ಅಸಿಟೋಬ್ಯುಟೈಲಿಕಂ ನಂತಹ ಕೆಲವು ಜೀವಿಗಳಿಗೆ ಕಡಿಮೆ ಮಟ್ಟದ ಆಮ್ಲಜನಕದ ಅಗತ್ಯವಿರುತ್ತದೆ ಮತ್ತು ಐದು ಪ್ರತಿಶತಕ್ಕಿಂತ ಕಡಿಮೆ ಡಿಒ ಅಗತ್ಯವಿರುತ್ತದೆ ಈಗ ನಾವು ಆಮ್ಲಜನಕದ ಪೂರೈಕೆಯನ್ನು ನೋಡೋಣ ಅದಕ್ಕೂ ಮೊದಲು ನಾನು ಒತ್ತಿ ಹೇಳೋದೇನೆಂದರೆ ಈ ಕಾರಣದಿಂದಾಗಿ ನಾವು ಡಿಒ ಬಗ್ಗೆ ಚಿಂತಿಸಬೇಕಾಗಿದೆ ಜೀವಿಗಳ ಬೆಳವಣಿಗೆ ಮತ್ತು ಉತ್ಪಾದಕತೆಯ ಮೇಲೆ ಡಿಒ ನೇರವಾಗಿ ಪರಿಣಾಮ ಬೀರುತ್ತದೆ ಈಗ ನಾವು ಆಮ್ಲಜನಕದ ಪೂರೈಕೆಯ ವಿವರಗಳನ್ನು ನೋಡೋಣ ನಾನು ಈ ಗೋಳಾರ್ಧದಿಂದ ಅಥವಾ ಇಲ್ಲಿ ಅರ್ಧವೃತ್ತದಿಂದ ಕಲಾತ್ಮಕವಾಗಿ ಗಾಳಿಯ ಗುಳ್ಳೆಯನ್ನು ಪ್ರತಿನಿಧಿಸಿದ್ದೇನೆ ಅವು ವಾಸ್ತವವಾಗಿ ಗೋಳಗಳಾಗಿವೆ ಬಹುಶಃ ನಾನು ಇದನ್ನು ಗೋಳಾರ್ಧದಿಂದ ಪ್ರತಿನಿಧಿಸಿದ್ದೇನೆ ಎರಡು ಆಯಾಮಗಳಲ್ಲಿ ಅರ್ಧವೃತ್ತ ಪ್ರತಿನಿಧಿಸಿದ್ದೇನೆ ಇದು ಗಾಳಿಯ ಗುಳ್ಳೆ ಮತ್ತು ಇದು ಕೋಶ ಇದು ದ್ರವ ಮಾಧ್ಯಮವಾಗಿದ್ದು ಎರಡೂ ನಮ್ಮ ವ್ಯವಸ್ಥೆಯನ್ನು ನಿಜವಾಗಿ ಪ್ರಸ್ತುತಪಡಿಸುತ್ತವೆ ಏನಾಗುತ್ತದೆ ಎಂದರೆ ಗಾಳಿಯ ಗುಳ್ಳೆಯ ಒಳಗಿನಿಂದ ಆಮ್ಲಜನಕ ದ್ರವಕ್ಕೆ ಚಲಿಸುತ್ತದೆ ಮತ್ತು ನಂತರ ಕೋಶಕ್ಕೆ ಚಲಿಸುತ್ತದೆ ನಾವು ಈ ಪ್ರಕ್ರಿಯೆಯನ್ನು ಸೂಕ್ಷ್ಮವಾಗಿ ನೋಡಿದರೆ ಮತ್ತು ಆ ವಿಷಯಕ್ಕೆ ಸಂಬಂಧಿಸಿದ ಸಾಂದ್ರತೆಗಳು ಅಥವಾ ಮೋಲ್ ಭಿನ್ನರಾಶಿಗಳನ್ನು ನೋಡಿದರೆ ಅನಿಲ ಮೋಲ್ ಭಿನ್ನರಾಶಿಯ ದೃಷ್ಟಿಯಿಂದ ಗಾಳಿಯ ಗುಳ್ಳೆಯೊಳಗೆ ಮೋಲ್ ಭಾಗವು ಅತ್ಯಧಿಕವಾಗಲಿದೆ ನಂತರ ಇಲ್ಲಿ ಇಂಟರ್ಫೇಸ್ ಇದು ಅನಿಲ ಸಾಂದ್ರತೆಯಾಗಿದೆ ಇದು ದ್ರವ ಸಾಂದ್ರತೆಯಾಗಿದ್ದು ಅದು ಸಮತೋಲನದಲ್ಲಿರುತ್ತದೆ ಇಂಟರ್ಫೇಸ್ನಲ್ಲಿ ಇದು ತ್ವರಿತವಾಗಿ ಸಮತೋಲನವನ್ನು ಸಾಧಿಸುತ್ತದೆ ಎಂದು ಜನರು ಕಂಡುಕೊಂಡಿದ್ದಾರೆ ಮತ್ತು ನಂತರ ನಾವು ದ್ರವ ಹಂತದ ಮೋಲ್ ಭಿನ್ನರಾಶಿಗಳ ಬಗ್ಗೆ ಸ್ವಲ್ಪ ಸಮಯದವರೆಗೆ ಕಾಳಜಿ ವಹಿಸುತ್ತಿದ್ದೇವೆ ಆದ್ದರಿಂದ xAi ದ್ರವ ಹಂತದ ಮೋಲ್ ಭಿನ್ನರಾಶಿಯು yAi ಅನಿಲ ಹಂತದ ಸಮತೋಲನ ಮೋಲ್ ಭಾಗವಾಗಿದೆ ನಂತರ ಗಾಳಿಯ ಗುಳ್ಳೆಗೆ ಬಹಳ ಹತ್ತಿರವಿರುವ ಪ್ರದೇಶವಿದೆ ಅಲ್ಲಿ ಆಮ್ಲಜನಕದ ಸಾಂದ್ರತೆಯು ತೀವ್ರವಾಗಿ ಕಡಿಮೆಯಾಗುತ್ತದೆ ಆಮ್ಲಜನಕದ ಮೋಲ್ ಭಾಗವು ದ್ರವದಲ್ಲಿ ತೀವ್ರವಾಗಿ ಕಡಿಮೆಯಾಗುತ್ತದೆ ಮತ್ತು ಈ ಪರಿಕಲ್ಪನಾ ಪ್ರದೇಶವನ್ನು ಗ್ಯಾಸ್ ಲಿಕ್ವಿಡ್ ಫಿಲ್ಮ್ ಎಂದು ಕರೆಯಲಾಗುತ್ತದೆ ಅಲ್ಲಿ ನಿಜವಾಗಿ ಯಾವುದೇ ಫಿಲ್ಮ್ ಇಲ್ಲ ಅದು ಒಂದು ಪ್ರದೇಶ ಅದು ಒಂದು ಫಿಲ್ಮ್ ನ ಪರಿಕಲ್ಪನಾ ಬಿಂದುವಾಗಿದೆ ಸಾಂದ್ರತೆಯು ವೇಗವಾಗಿ ಕಡಿಮೆಯಾಗುವ ಪ್ರದೇಶ ಇದು ಮತ್ತು ನಂತರ ದ್ರವದಲ್ಲಿ ಸಾಂದ್ರತೆ ಅಥವಾ ಮೋಲ್ ಭಾಗ xAL ಇರುತ್ತದೆ ಮತ್ತು ಕೋಶದ ಸುತ್ತಲೂ ಮತ್ತೆ ಏಕೆಂದರೆ ಎರಡು ಚರಣ ಗಳ ಕೋಶವು ಒಂದು ರೀತಿಯ ಅರೆ ಘನ ಅರೆ ದ್ರವ ಚರಣ ಆಗಿದೆ ಮತ್ತು ಇದು ದ್ರವ ಚರಣ ಆಗಿದೆ ಆದ್ದರಿಂದ ಅದರ ಸುತ್ತಲೂ ಫಿಲ್ಮ್ ಇದೆ ಅಲ್ಲಿ ಸಾಂದ್ರತೆಯಲ್ಲಿ ಗಮನಾರ್ಹ ಕುಸಿತ ಕಂಡುಬರುತ್ತದೆ ಮತ್ತು ಕೋಶ ಸಿ ನ ಅಂತಿಮ ಸಾಂದ್ರತೆಯು ಅದರ ಚಯಾಪಚಯ ಅಗತ್ಯಗಳನ್ನು ತೆಗೆದುಕೊಳ್ಳುತ್ತದೆ ವಾಸ್ತವವಾಗಿ ಜೀವಕೋಶದಲ್ಲಿ ಆಮ್ಲಜನಕದ ಅಗತ್ಯವಿರುವ ಏಕೈಕ ಸ್ಥಳವೆಂದರೆ ಅದುವೇ ಆಕ್ಸಿಡೇಟಿವ್ ಫಾಸ್ಫೊರಿಲೇಷನ್ ಹಾದಿಯಲ್ಲಿ ವಿವಿಧ ತಲಾಧಾರಗಳಿಂದ ಬಿಡುಗಡೆಯಾಗುವ ಎಲೆಕ್ಟ್ರಾನ್ ಗಳ ಅಂತಿಮ ಎಲೆಕ್ಟ್ರಾನ್ ಸ್ವೀಕಾರಕ ಏರೋಬಿಕ್ ಜೀವಿಗಳಿಗೆ ಅಗತ್ಯವಿರುವ ಏಕೈಕ ಸ್ಥಳ ಅದು ಆದರೆ ಅದು ತುಂಬಾ ನಿರ್ಣಾಯಕವಾಗಿದ್ದು ಅದು ಅಗತ್ಯವಾಗುತ್ತದೆ ಆದ್ದರಿಂದ ಆಮ್ಲಜನಕವನ್ನು ಸ್ವೀಕರಿಸುವ ನಿರ್ದಿಷ್ಟ ಅಗತ್ಯವನ್ನು ಪೂರೈಸಲು ಜೈವಿಕರಿಯಾಕ್ಟರ್ ಗಳಿಗೆ ಆಮ್ಲಜನಕವನ್ನು ಪೂರೈಸುವ ಅವಶ್ಯಕತೆಯಿದೆ ಓಹ್ ಕ್ಷಮಿಸಿ ಎಲೆಕ್ಟ್ರಾನ್ ಸ್ವೀಕಾರಕ ಅನಿಲ ದ್ರವ ಸಂಪರ್ಕಸಾಧನವು ಸ್ಥಿರ ಸ್ಥಿತಿಯಲ್ಲಿರುವಾಗ ಆಮ್ಲಜನಕದ ಸಾಗಣೆಯನ್ನು ಪರಿಗಣಿಸೋಣ ಸ್ಥಿರ ಸ್ಥಿತಿಯನ್ನು ತಲುಪಿದೆ ಎಂದು ನಾವು ಹೇಳೋಣ ಮತ್ತು ಈ ಇಂಟರ್ಫೇಸ್ನಾದ್ಯಂತದ ಟ್ರಾನ್ಸ್ಪೋರ್ಟ್ ಅನ್ನು ನಾವು ಇಲ್ಲಿಯೇ ನೋಡುತ್ತಿದ್ದೇವೆ ಅನಿಲ ದ್ರವ ಸಂಪರ್ಕಸಾಧನಕ್ಕೆ ಪ್ರವೇಶಿಸುವ ಆಮ್ಲಜನಕದ ಪ್ರಮಾಣ ಅನಿಲ ಸ್ಥಿತಿಯ ಅಂತರಸಂಪರ್ಕವನ್ನು ಸ್ಥಿರ ಸ್ಥಿತಿಯಲ್ಲಿ ಉಳಿಯಲು ಅಥವಾ ಸ್ಥಿರ ಸ್ಥಿತಿಯನ್ನು ಸಾಧಿಸಲು ಹೊರಡುವ ಆಮ್ಲಜನಕದ ಪ್ರಮಾಣ ಗೆ ಸಮನಾಗಿರಬೇಕು ಆದ್ದರಿಂದ ಸ್ಥಿರ ಸ್ಥಿತಿಯಲ್ಲಿ ಇದು ನಿಜ ಆಗಿರುತ್ತದೆ ಅನಿಲ ದ್ರವ ಸಂಪರ್ಕಸಾಧನಕ್ಕೆ ಪ್ರವೇಶಿಸುವ ಆಮ್ಲಜನಕದ ಪ್ರಮಾಣ ಅನಿಲ ದ್ರವ ಸಂಪರ್ಕಸಾಧನವನ್ನು ಬಿಡುವ ಆಮ್ಲಜನಕದ ಪ್ರಮಾಣ ಮತ್ತು ಈಗ ನಾವು ಫ್ಲಕ್ಸ್ ಅನ್ನು ನೋಡೋಣ ಫ್ಲಕ್ಸ್ ಯುನಿಟ್ ಏರಿಯಾ ಕ್ಕೆ ಪ್ರತಿ ಯುನಿಟ್ ಸಮಯಕ್ಕೆ ವರ್ಗಾಯಿಸಿದ ಮೊತ್ತ ಪ್ರಮಾಣ ಏರಿಯಾ ಫ್ಲಕ್ಸ್ ಯುನಿಟ್ ಏರಿಯಾ ಕ್ಕೆ ಪ್ರತಿ ಯುನಿಟ್ ಸಮಯಕ್ಕೆ ವರ್ಗಾಯಿಸಲ್ಪಟ್ಟ ಮೊತ್ತವನ್ನು ಹೊರತುಪಡಿಸಿ ಏನೂ ಅಲ್ಲ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಪ್ರತಿ ಯೂನಿಟ್ ಏರಿಯಾ ಕ್ಕೆ ಪ್ರಮಾಣ ಆಗಿರುತ್ತದೆ ಈ ಏರಿಯಾ ವು ಟ್ರಾನ್ಸ್ಪೋರ್ಟ್ ನ ದಿಕ್ಕಿಗೆ ಲಂಬವಾಗಿರುತ್ತದೆ ಟ್ರಾನ್ಸ್ಪೋರ್ಟ್ ನಲ್ಲಿ ನೀವು ಫ್ಲಕ್ಸ್ ಮಾಸ್ ಫ್ಲಕ್ಸ್ ಆವೇಗದ ಹರಿವು ಇತ್ಯಾದಿಗಳನ್ನು ನೋಡಿದ್ದೀರಿ ನಾವು ಇಲ್ಲಿ ಫ್ಲಕ್ಸ್ ನೊಂದಿಗೆ ವ್ಯವಹರಿಸುತ್ತೇವೆ ಏಕೆಂದರೆ ಇಲ್ಲಿ ವಿಷಯಗಳನ್ನು ನೋಡುವುದು ತುಂಬಾ ಸುಲಭ ಇದು ಫ್ಲಕ್ಸ್ ನ ಎಂಜಿನಿಯರಿಂಗ್ ಅರ್ಥ ಆಗಿದೆ ಫ್ಲಕ್ಸ್ ಬಳಕೆ ಮಾಡುವ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದು ಫ್ಲಕ್ಸ್ ಎಂಬ ಪದವನ್ನು ಬೇರೆ ಕೆಲವು ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಮಾಡ್ಯೂಲ್ ಐದರಲ್ಲಿ ಬರುವ ಅಂತಹ ಒಂದು ಸಂದರ್ಭವಿದೆ ನಾವು ಅದನ್ನು ನೋಡಿದಾಗ ನಾನು ಅದನ್ನು ಸೂಚಿಸುತ್ತೇನೆ ಪ್ರಮಾಣ ಒಂದೇ ಆಗಿರುತ್ತದೆ ಆದ್ದರಿಂದ ಏರಿಯಾ ವು ಸಾಮಾನ್ಯವಾಗಿದೆ ಅನಿಲ ದ್ರವ ಸಂಪರ್ಕಸಾಧನಕ್ಕೆ ಪ್ರವೇಶಿಸುವ ಆಮ್ಲಜನಕದ ಹರಿವು ಅನಿಲ ದ್ರವ ಸಂಪರ್ಕಸಾಧನವನ್ನು ತೊರೆಯುವ ಆಮ್ಲಜನಕದ ಹರಿವಿಗೆ ಸಮನಾಗಿರಬೇಕು ಅಂದರೆ ಅನಿಲ ದ್ರವ ಸಂಪರ್ಕಸಾಧನಕ್ಕೆ ಪ್ರವೇಶಿಸುವ ಆಮ್ಲಜನಕದ ಹರಿವು ಅನಿಲ ದ್ರವ ಸಂಪರ್ಕಸಾಧನವನ್ನು ತೊರೆಯುವ ಆಮ್ಲಜನಕದ ಹರಿವು ನಾನು ಇದನ್ನು ಈಗ ಭಾಗಿಸಿದ್ದೇನೆ ಈ ನಿಯಮಗಳು ಏರಿಯಾದ ಪ್ರಕಾರ ಒಂದೇ ಆಗಿರುತ್ತವೆ ಫ್ಲಕ್ಸ್ ಅನ್ನು ವರ್ಗಾವಣೆ ಗುಣಾಂಕ ಸಮಯದ ಚಾಲನಾ ಶಕ್ತಿಯಾಗಿ ಕಾಣಬಹುದು ಇದು ಫ್ಲಕ್ಸ್ ಅನ್ನು ನೋಡುವ ಪ್ರಮಾಣಿತ ಮಾರ್ಗವಾಗಿದೆ ಇದು ವರ್ಗಾವಣೆ ಗುಣಾಂಕ ಸಮಯದ ಚಾಲನಾ ಶಕ್ತಿಯ ಉತ್ಪನ್ನವಾಗಿ ಕಂಡುಬರುತ್ತದೆ ಫ್ಲಕ್ಸ್ ಸಂಭವಿಸಲು ಚಾಲನಾ ಶಕ್ತಿ ಅಗತ್ಯವಾಗಿರುತ್ತದೆ ಈ ಸಂದರ್ಭದಲ್ಲಿ ನಾವು ಫ್ಲಕ್ಸ್ ಅನ್ನು ಎನ್ಎ ಎಂದು ಕರೆಯುತ್ತೇವೆ ಎಂದು ಹೇಳೋಣ ನಾವು ಅದನ್ನು ಎ ಎಂದು ಅಭಿವೃದ್ಧಿಪಡಿಸುತ್ತೇವೆ ಮತ್ತು ನಂತರ ಅದನ್ನು ಆಮ್ಲಜನಕಕ್ಕೆ ಅನ್ವಯಿಸುತ್ತೇವೆ ಇದು ಜೆನೆರಿಕ್ ಪ್ರಭೇದ ಎ ಆಗಿದೆ ವರ್ಗಾವಣೆ ಗುಣಾಂಕವು ky ಇದು ಆಮ್ಲಜನಕದ ಸಾಮೂಹಿಕ ವರ್ಗಾವಣೆಯ ಗುಣಾಂಕವಾಗಿದೆ ಅನಿಲ ಚರಣ ದಲ್ಲಿ ವರ್ಗಾವಣೆ ಗುಣಾಂಕವು ಇಲ್ಲಿ ಸಾಂದ್ರತೆಯ ವ್ಯತ್ಯಾಸಕ್ಕೆ ky ಆಗಿದೆ ಅದು ಈ ಸೂತ್ರೀಕರಣ ವರ್ಗಾವಣೆ ಗುಣಾಂಕ ಸೂತ್ರೀಕರಣವನ್ನು ಹೇಗೆ ನೀಡಲಾಗಿದೆ ಎಂದರೆ ಅಲ್ಲಿ ಫ್ಲಕ್ಸ್ ಅನ್ನು ವರ್ಗಾವಣೆ ಗುಣಾಂಕ ಮತ್ತು ಚಾಲನೆಯ ಬಲದ ಉತ್ಪನ್ನವಾಗಿ ನೀಡಲಾಗುತ್ತದೆ ವರ್ಗಾವಣೆ ಗುಣಾಂಕ ky ಇಲ್ಲಿದೆ ಮತ್ತು ಪ್ರೇರಕ ಶಕ್ತಿಯು ಸಾಂದ್ರತೆಯ ವ್ಯತ್ಯಾಸ ಅಥವಾ ಮೋಲ್ ಭಿನ್ನರಾಶಿಗಳಲ್ಲಿನ ವ್ಯತ್ಯಾಸ ಇದು ಇಂಟರ್ಫೇಸ್ ಅನ್ನು ತಲುಪುವ ಆಮ್ಲಜನಕದ ಹರಿವು ದ್ರವ ಭಾಗದಲ್ಲಿ ಅದು kx ವರ್ಗಾವಣೆ ಗುಣಾಂಕವು ಚಾಲನಾ ಶಕ್ತಿಯ ಇಲ್ಲಿ ಮೋಲ್ ಭಿನ್ನರಾಶಿಗಳಲ್ಲಿನ ವ್ಯತ್ಯಾಸ ಇದೆ ಆದ್ದರಿಂದ ಸ್ಥಿರ ಸ್ಥಿತಿಯ ಸ್ಥಿತಿಗೆ ಅನುಗುಣವಾಗಿ ಈ ಎರಡು ಸಮಾನವಾಗಿರಬೇಕು ನಾವು ಈ ಸಮೀಕರಣವನ್ನು ಒಂದು ಎಂದು ಕರೆಯೋಣ ಏಕೆಂದರೆ ಈ ನಿರ್ದಿಷ್ಟ ಬೆಳವಣಿಗೆಯ ಮೂಲಕ ನಾವು ಈ ಸಮೀಕರಣವನ್ನು ಉಲ್ಲೇಖಿಸಲಿದ್ದೇವೆ ಆದ್ದರಿಂದ ಫ್ಲಕ್ಸ್ ಒಂದೇ ಆಗಿರಬೇಕು ಪ್ರತಿ ಪದವು ನಾವು ಫ್ಲಕ್ಸ್ ಎಂದು ವ್ಯಾಖ್ಯಾನಿಸಿರುವ ಎನ್ಎ ಗೆ ಸಮನಾಗಿರುತ್ತದೆ ಅನಿಲ ಮತ್ತು ದ್ರವ ಬದಿಯಲ್ಲಿರುವ ಇಂಟರ್ಫೇಸ್ ಸಾಂದ್ರತೆಗಳು ಸಮತೋಲನದಲ್ಲಿವೆ ಅದನ್ನೇ ನಾವು ಮೊದಲೇ ಹೇಳಿದ್ದೇವೆ yAi ಮತ್ತು xAi ಸಮತೋಲನದಲ್ಲಿದೆ ಅವು ಸಮತೋಲನ ಸಾಂದ್ರತೆಗಳಾಗಿವೆ ಮತ್ತು yAi ಅನ್ನು xAi ಗೆ ಕೆಲವು ಸ್ಥಿರವಾಗಿ ಬರೆಯಬಹುದು ದೊಡ್ಡ ದೃಷ್ಟಿಕೋನದಿಂದ ನೀವು ಸಮತೋಲನ ವಕ್ರಾಕೃತಿಗಳನ್ನು ನೆನಪಿಸಿಕೊಂಡರೆ ಇದು ಸಾಮಾನ್ಯವಾಗಿ ಒಂದು ಚರಣ ದಲ್ಲಿ ಮೋಲ್ ಭಿನ್ನರಾಶಿಯಾಗಿದ್ದು ಇನ್ನೊಂದು ಚರಣ ದಲ್ಲಿ ಮೋಲ್ ಭಿನ್ನರಾಶಿಗೆ ವಿರುದ್ಧವಾಗಿ ಇದು ಸಾಮಾನ್ಯವಾಗಿ ವಕ್ರವಾಗಿರುತ್ತದೆ ಆದ್ದರಿಂದ ಕೆಲವು ಪ್ರದೇಶಗಳಲ್ಲಿ ವಕ್ರರೇಖೆಯನ್ನು ನೇರ ರೇಖೆಗೆ ಅಂದಾಜು ಮಾಡಬಹುದು ಇದರ ಅರ್ಥವೇನೆಂದರೆ ಒಟ್ಟಾರೆ ಸಮತೋಲನದ ವಕ್ರರೇಖೆಯ ತುಣುಕು ರೇಖಾತ್ಮಕತೆಯನ್ನು ನಾವು ನೋಡುತ್ತಿದ್ದೇವೆ ಮತ್ತು ಆ ಸಣ್ಣ ಏರಿಯಾ ದಲ್ಲಿ yAi ಮತ್ತು xAi ನಡುವಿನ ರೇಖೀಯ ಸಂಬಂಧ ಎಂದು ನಾವು ತೆಗೆದುಕೊಳ್ಳುತ್ತಿದ್ದೇವೆ ಈ ಸಮೀಕರಣವನ್ನು ಎರಡು ಎಂದು ಕರೆಯೋಣ ಎಂ ಎಂಬುದು ಸಮತೋಲನ ಸ್ಥಿರವಾಗಿರುತ್ತದೆ ಇದು ಸಾಮಾನ್ಯವಾಗಿ ಹೆನ್ರಿಯ Henry's ನಿಯಮ ಸ್ಥಿರವಾಗಿರುತ್ತದೆ ಇಂಟರ್ಫೇಸ್ ಸಾಂದ್ರತೆಗಳು yAi ಮತ್ತು xAi ಸಾಮಾನ್ಯವಾಗಿ ಅಳೆಯಲು ಕಷ್ಟ ಆದ್ದರಿಂದ ನಾವು ನಮ್ಮ ಸಮೀಕರಣಗಳನ್ನು ಅಳೆಯಬಹುದಾದ ಅಥವಾ ತಿಳಿದಿರುವ ಸಾಂದ್ರತೆಯ ದೃಷ್ಟಿಯಿಂದ ರೂಪಿಸಬೇಕಾಗಿದೆ ಇದನ್ನು ಅಳೆಯುವುದು ತುಂಬಾ ಕಷ್ಟ ಕೆಲವು ಜನರು ಅಧ್ಯಯನ ಮಾಡಿದಾಗ ಅದನ್ನು ಕೆಲವು ವಿಶೇಷ ಶೋಧಕಗಳ ಮೂಲಕ ಅಳೆಯುತ್ತಾರೆ ಮತ್ತು ಅಲ್ಲಿ ನಿಜವಾಗಿಯೂ ಸಮತೋಲನವಿದೆ ಎಂದು ಸ್ಥಾಪಿಸಿದರು ಆದರೆ ನಾವು ಅದನ್ನು ನಿಯಮಿತವಾಗಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಇದನ್ನು ಅಳೆಯಬಹುದಾದ ಸಾಂದ್ರತೆಯ ದೃಷ್ಟಿಯಿಂದ ಬರೆದರೆ ಅದು KyyAG yA KxxA xAL Ky ಮತ್ತು Kx ಒಟ್ಟಾರೆ ಸಾಮೂಹಿಕ ವರ್ಗಾವಣೆ ಗುಣಾಂಕಗಳಾಗಿವೆ ky ಮತ್ತು kx ಕ್ರಮವಾಗಿ ಅನಿಲ ಬದಿಗೆ ಮತ್ತು ದ್ರವ ಭಾಗಕ್ಕೆ ಮಾತ್ರ ಆದರೆ ನಾವು ಇಲ್ಲಿಂದ ಇಲ್ಲಿಗೆ ವರ್ಗಾವಣೆ ಗುಣಾಂಕವನ್ನು ನೋಡುತ್ತಿದ್ದರೆ ನಾವು ಈ ಸಾಂದ್ರತೆಯೊಂದಿಗೆ ಹರಿವು ಚಾಲನಾ ಶಕ್ತಿಯಾಗಿ ಅನಿಲ ಚರಣ ದ ಸಾಂದ್ರತೆ ಮತ್ತು ದ್ರವ ಚರಣ ದ ಸಾಂದ್ರತೆಯನ್ನು ಸಂಬಂಧಿಸಲು ಬಯಸುತ್ತೇವೆ ನಾವು ಅದನ್ನು ನೇರವಾಗಿ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇದು ಅನಿಲ ಚರಣ ಇದು ದ್ರವ ಚರಣ ಅನಿಲ ಚರಣ ದ ಸಂಯೋಜನೆಯು ಸೇಬುಗಳು ಮತ್ತು ದ್ರವ ಚರಣ ದ ಸಂಯೋಜನೆಯು ಕಿತ್ತಳೆ ಎಂದು ಹೇಳಲು ಅನುವು ಮಾಡಿಕೊಡುತ್ತದೆ ನೀವು ಸೇಬುಗಳನ್ನು ಕಿತ್ತಳೆ ಅಥವಾ ಕಿತ್ತಳೆ ಹಣ್ಣಿನಿಂದ ಸೇಬುಗಳನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಸಮಾನ ಅನಿಲ ಚರಣ ದ ಸಾಂದ್ರತೆಯ ದೃಷ್ಟಿಯಿಂದ ನಾವು ಇಲ್ಲಿ ಸಾಂದ್ರತೆಯನ್ನು ಪ್ರತಿನಿಧಿಸೋಣ ಸಮಾನ ಅನಿಲ ಚರಣ ದ ಸಾಂದ್ರತೆಯ ದೃಷ್ಟಿಯಿಂದ ದ್ರವ ಚರಣ ದಲ್ಲಿ ಸಾಂದ್ರತೆ ಮತ್ತು ಅದು yA ಆಗಿದೆ ಅನಿಲ ಚರಣ ದೊಂದಿಗೆ ಸಮತೋಲನದಲ್ಲಿ ಇರುವ ಸಾಂದ್ರತೆಯಾಗಿದೆ ದ್ರವ ಚರಣ ದ ಸಮತೋಲನದಲ್ಲಿ ಸಾಂದ್ರತೆ xAL ಆಗಿದ್ದು ಅದಕ್ಕೆ ಅನುಗುಣವಾದ ಅನಿಲ ಚರಣ ದ ಸಾಂದ್ರತೆಯು yA ಆಗಿದೆ ಆದ್ದರಿಂದ ನಾವು ಈ ಪ್ರತ್ಯೇಕ ಅಡ್ಡ ದ್ರವ್ಯರಾಶಿ ವರ್ಗಾವಣೆ ಗುಣಾಂಕಗಳನ್ನು ಒಟ್ಟಾರೆ ಸಾಮೂಹಿಕ ವರ್ಗಾವಣೆ ಗುಣಾಂಕ ಮತ್ತು ಸಮತೋಲನ ಮೌಲ್ಯದಂತಹ ಅಳೆಯಬಹುದಾದ ಅಥವಾ ತಿಳಿಯಬಹುದಾದ ಪ್ರಮಾಣದೊಂದಿಗೆ ಬದಲಾಯಿಸಿದ್ದೇವೆ ಅಂತೆಯೇ ದ್ರವ ಭಾಗದಲ್ಲಿ ಇದು ಒಟ್ಟಾರೆ ಸಾಮೂಹಿಕ ವರ್ಗಾವಣೆ ಗುಣಾಂಕ K x ಬಾರಿ xA xAL xA ಎಂಬುದು ಅನಿಲ ಚರಣ ದ ಬೃಹತ್ ಸಾಂದ್ರತೆಯ yAG ಯೊಂದಿಗೆ ಸಮತೋಲನದಲ್ಲಿರುತ್ತದೆ yA ಎಂಬುದು ಅನಿಲ ಚರಣ ದ ಸಂಯೋಜನೆಯಾಗಿದ್ದು ಅದು ದ್ರವ ಚರಣ ದ ಬೃಹತ್ ಸಾಂದ್ರತೆಯೊಂದಿಗೆ ಸಮತೋಲನದಲ್ಲಿರುತ್ತದೆ ಆದ್ದರಿಂದ ಇವುಗಳು ಅಸ್ತಿತ್ವದಲ್ಲಿರುವ ಪ್ರಮಾಣಗಳ ಪ್ರಕಾರ ನಿಜವಾದ ಪ್ರಮಾಣಗಳಲ್ಲ ಆದರೆ ಇವು ಪರಿಕಲ್ಪನಾ ಪ್ರಮಾಣಗಳಾಗಿವೆ ಅವುಗಳನ್ನು ಸಮತೋಲನದ ಪರಿಸ್ಥಿತಿಗಳಲ್ಲಿ ಅಳೆಯಬಹುದು ಆದರೆ ಆ ಪರಿಸ್ಥಿತಿಗಳಲ್ಲಿ ಟ್ರಾನ್ಸ್ಪೋರ್ಟ್ ನಡೆಯುತ್ತಿದೆ ಇವು ಪರಿಕಲ್ಪನಾ ಪ್ರಮಾಣಗಳಾಗಿವೆ ಆದ್ದರಿಂದ yA ಏನೂ ಅಲ್ಲ ಆದರೆ ಅದೇ ಸಮತೋಲನ ಸ್ಥಿರ ಸಮೀಕರಣ ನಾಲ್ಕರ ಪ್ರಕಾರ m ಬಾರಿ xAL ಆಗಿದೆ ನಲ್ಲಿನ ಪ್ರತಿಯೊಂದು ಪದವು NA ಗೆ ಸಮನಾಗಿರುವುದರಿಂದ ನಾವು ಹೀಗೆ ಬರೆಯಬಹುದು yAG yAiNAky xAi-xALNAkx 6 ಬದಲಿಸಿದಾಗ ಐದನ್ನು ಹೀಗೆ ಎಂದು ಬರೆಯಬಹುದು m xA xAi NAky ಮತ್ತು ಪಡೆಯಲು ಮರುಹೊಂದಿಸಿ xA xAi NAmky ಮತ್ತು ಸೇರಿಸಿದರೆ ನಮಗೆ ಸಿಗುವುದು xA xAL NA 1mky1kx ಹೀಗೆ ಬರೆಯಬಹುದು xA xAL NAKx ಮತ್ತು ರ RHS ಗಳನ್ನು ಸಮಾನವಾಗಿಸಿದರೆ ನಾವು ಪಡೆಯುವುದು 1Kx1mky 1kx M ದೊಡ್ಡದಾಗಿದ್ದರೆ O2 ರಂತೆ ನಂತರ 1Kx1kx ಆಮ್ಲಜನಕಕ್ಕಾಗಿ ಹೆನ್ರಿಯ ನಿಯಮ ಸ್ಥಿರಾಂಕದ ವಿಶಿಷ್ಟ ಮೌಲ್ಯವು 4 75x104 ಆಗಿದೆ ಇದು ದೊಡ್ಡ ಸಂಖ್ಯೆಯಾಗಿದೆ m ದೊಡ್ಡದಾಗಿದ್ದರೆ ನಾವು ನೋಡುವಂತೆ ಡೀನೋಮಿನೇಟರ್ ದಲ್ಲಿದೆ ನಾವು ಇದನ್ನು ಅನುಕೂಲಕರವಾಗಿ ನಿರ್ಲಕ್ಷಿಸಬಹುದು ಆದರೆ ಇತರ ಮೌಲ್ಯಗಳಿಗೆ ಹೋಲಿಸಿದರೆ ದೊಡ್ಡದು ಆದರೆ ಯಾವುದೇ ಸಂದರ್ಭದಲ್ಲಿ m ದೊಡ್ಡದಾಗಿದ್ದರೆ ಇಲ್ಲಿ ಡೀನೋಮಿನೇಟರ್ ದೊಡ್ಡದಾಗಿರುತ್ತದೆ ಏಕೆಂದರೆ ಇತರ ಮೌಲ್ಯಗಳು ಒಂದೇ ಪ್ರಮಾಣದ ಕ್ರಮವಾಗಿರಬಹುದು ಮತ್ತು ಒಂದರ ದೊಡ್ಡ ಮೌಲ್ಯದಿಂದ ಶೂನ್ಯ ಎಂದು ತೆಗೆದುಕೊಳ್ಳಬಹುದು ಆದ್ದರಿಂದ ನಮಗೆ ಹತ್ತರ ಸಮೀಕರಣವಿದೆ ನಾವು ನೋಡಿದ್ದು Flux molestransferredareatime KxxA xAL ದ್ರವ್ಯರಾಶಿ ವರ್ಗಾವಣೆ ಪ್ರಮಾಣ molestransferredtime KxA xA xAL ಅಲ್ಲಿ ಎ ಇಂಟರ್ಫೇಸಿಯಲ್ ಏರಿಯಾ molestransferredvolumetimeKxAVxA xALKxaxA xAL ಅಲ್ಲಿ ಅಲ್ಲಿ ಎ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಇಂಟರ್ಫೇಸಿಯಲ್ ಏರಿಯಾ ಆಗಿದೆ KxaCO2KLa Volumetric oxygen transfer coefficient riKLaCO2 CO2V ಮೋಲ್ ಫ್ರ್ಯಾಕ್ಷನ್ ಆಧಾರದ ಮೇಲೆ ಒಟ್ಟಾರೆ ಸಾಮೂಹಿಕ ವರ್ಗಾವಣೆ ಗುಣಾಂಕ ಇದಾಗಿದೆ ಇದು ಮಾಧ್ಯಮದಲ್ಲಿನ ಒಟ್ಟು ಆಮ್ಲಜನಕದ ಸಾಂದ್ರತೆಯಿಂದ ಗುಣಿಸಿದಾಗ ಮೋಲಾರ್ ಸಾಂದ್ರತೆಯ ಆಧಾರವನ್ನು ನೀಡುತ್ತದೆ ಮೋಲಾರ್ ಸಾಂದ್ರತೆ ಮೋಲಾರ್ ಸಾಂದ್ರತೆಯ ಆಧಾರದ ಮೇಲೆ ಮತ್ತು ವಾಲ್ಯೂಮೆಟ್ರಿಕ್ ಆಧಾರದ ಮೇಲೆ ಆಮ್ಲಜನಕದ ಸಾಮೂಹಿಕ ವರ್ಗಾವಣೆ ಗುಣಾಂಕವು KLa ಆಗಿದೆ ಆದ್ದರಿಂದ ಇದನ್ನು ವಾಲ್ಯೂಮೆಟ್ರಿಕ್ ಆಮ್ಲಜನಕ ವರ್ಗಾವಣೆ ಗುಣಾಂಕ ಅಥವಾ KLa ಎಂದು ಕರೆಯಲಾಗುತ್ತದೆ ನಾವು ಆಮ್ಲಜನಕದ ಮೇಲೆ ಸಮತೋಲನವನ್ನು ಬರೆಯುತ್ತಿದ್ದರಿಂದ ನಾವು ಇದನ್ನು ಮಾಡಿದ್ದೇವೆ ಆಮ್ಲಜನಕವನ್ನು ಗಾಳಿಯ ಗುಳ್ಳೆಯಿಂದ ದ್ರವಕ್ಕೆ ಸರಬರಾಜು ಮಾಡಲಾಗುತ್ತದೆ ಆದ್ದರಿಂದ ನಾವು ಪಡೆದ ಇನ್ಪುಟ್ ಪ್ರಮಾಣ KLaCO2 CO2 ಎಂದು ಪಡೆಯಲಾಗಿದೆ ಸಾಮೂಹಿಕ ಆಧಾರದ ಮೇಲೆ ಪಡೆಯಲು ನಾವು ಅದನ್ನು ನಮ್ಮ ವ್ಯವಸ್ಥೆಯ ಪರಿಮಾಣದಿಂದ ಗುಣಿಸಬೇಕಾಗಿದೆ ನಾವು ಡಿಒ ಎಂದು ಕರೆಯುವುದು ಏನೇನು ಅಲ್ಲ ಆದರೆ CO2 ಇದು ಯಾವುದೇ ಸಮಯದಲ್ಲಿ ಅಳೆಯುವ ಮಾಧ್ಯಮದಲ್ಲಿನ ಆಮ್ಲಜನಕದ ಸಾಂದ್ರತೆಯಾಗಿದೆ ಸಂಗ್ರಹವಾದ ಆಮ್ಲಜನಕ ಮತ್ತು ಅದು ನಮ್ಮ ಡಿಒ ಆಗಿದೆ ಸಾಂದ್ರತೆ ಮತ್ತು ಡಿಒ ನಡುವಿನ ಸಂಬಂಧ ಇದಾಗಿದೆ KLa ಜೈವಿಕರಿಯಾಕ್ಟರ್ ಗೆ ಒಂದು ಪ್ರಮುಖ ನಿಯತಾಂಕವಾಗಿದೆ ಮತ್ತು KLa ನಲ್ಲಿ ನಮಗೆ ಉತ್ತಮ ಹಿಡಿತವಿದೆ ಎಂದು ಖಚಿತವಾಗುವವರೆಗೆ ಇದನ್ನು ಆಗಾಗ್ಗೆ ಅಂದಾಜು ಮಾಡಬೇಕಾಗುತ್ತದೆ ವಾಸ್ತವವಾಗಿ ನಾನು ನನ್ನ ಡಾಕ್ಟರೇಟ್ ಅಧ್ಯಯನವನ್ನು ಮಾಡುವಾಗ ಪ್ರತಿ ಬಾರಿ ನನ್ನ ಜೈವಿಕರಿಯಾಕ್ಟರ್ ಅನ್ನು ಚಲಾಯಿಸುತ್ತಿದ್ದೆ ಪ್ರತಿ ಬಾರಿ ನನ್ನ ಜೈವಿಕರಿಯಾಕ್ಟರ್ ಅನ್ನು ಚಲಾಯಿಸುವ ಮೊದಲು ನಾನು KLa ಅನ್ನು ಅಂದಾಜು ಮಾಡುತ್ತಿದ್ದೆ ಆದ್ದರಿಂದ ಉದ್ಯಮದಲ್ಲಿ ನೀವು KLa ಯ ಉತ್ತಮ ಅಂದಾಜು ಹೊಂದಿರಬೇಕು ಏಕೆಂದರೆ ಅದು ನಿಮ್ಮ ಜೈವಿಕರಿಯಾಕ್ಟರ್ ನ ಆಮ್ಲಜನಕ ವರ್ಗಾವಣೆ ಸಾಮರ್ಥ್ಯದ ನೇರ ಅಳತೆಯನ್ನು ನೀಡುತ್ತದೆ ಜೈವಿಕರಿಯಾಕ್ಟರ್ ಗಳಲ್ಲಿ KLa ಅನ್ನು ಅಂದಾಜು ಮಾಡಲು ಕೆಲವು ವಿಧಾನಗಳಿವೆ ಕೃಷಿ ಮತ್ತು ಹುದುಗುವಿಕೆಯ ಪರಿಸ್ಥಿತಿಗಳಲ್ಲಿ ಇದನ್ನು ಅಂದಾಜು ಮಾಡಬೇಕಾಗಿದೆ ಏಕೆಂದರೆ ಇದು ತಾಪಮಾನ ಒತ್ತಡ ಸಂಯೋಜನೆ ಹರಿವಿನ ಪ್ರಮಾಣ ಅಜಿಟೇಷನ್ ಪ್ರಮಾಣ ಮತ್ತು ಮುಂತಾದ ಹಲವು ವಿಭಿನ್ನ ವಸ್ತುಗಳ ಕಾರ್ಯವಾಗಿದೆ ಆದ್ದರಿಂದ ಅನೇಕ ವಿಷಯಗಳು KLa ಮೇಲೆ ಪರಿಣಾಮ ಬೀರುತ್ತವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಎಲ್ಲವನ್ನೂ ಸರಿಪಡಿಸುತ್ತೇವೆ ಮತ್ತು ಅಂತಿಮವಾಗಿ KLa ಅನ್ನು ಅಂದಾಜು ಮಾಡುತ್ತೇವೆ ಎರಡು ವಿಧಾನಗಳಿವೆ KLa ಗಾಗಿ ಸಲ್ಫೈಟ್ ಆಕ್ಸಿಡೇಷನ್ ವಿಧಾನ ಮತ್ತು ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನ ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನವು ಹೆಚ್ಚು ಆದ್ಯತೆಯಾಗಿದೆ ಆದ್ದರಿಂದ ಇದು ಪರಿಚಯಾತ್ಮಕ ಕೋರ್ಸ್ ಆಗಿರುವುದರಿಂದ ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನ ಎಂಬ ಈ ಸಾಮಾನ್ಯ ವಿಧಾನದ ಬಗ್ಗೆ ಮಾತನಾಡೋಣ ಈ ವಿಧಾನದ ಹಿನ್ನೆಲೆಗಾಗಿ ನಾವು ಮತ್ತೆ ಸಿಸ್ಟಮ್ ಮೇಲೆ ಆಮ್ಲಜನಕದ ಮೇಲೆ ಸಾಮೂಹಿಕ ಸಮತೋಲನವನ್ನು ನೋಡೋಣ ಬ್ರೋತ್ ಮೈನಸ್ ಗುಳ್ಳೆಗಳು ಇದು ಇಲ್ಲಿನ ನಮ್ಮ ಸಾಮೂಹಿಕ ಸಮತೋಲನ ri rorg rcddt ಸಿಸ್ಟಮ್ ಬ್ರೋತ್ ಮೈನಸ್ ಗುಳ್ಳೆಗಳ ಮೇಲೆ ಆಮ್ಲಜನಕದ ಮೇಲೆ ಬರೆಯಲಾಗಿದೆ ಔಟ್ಪುಟ್ ಪ್ರಮಾಣ ಶೂನ್ಯ ಆಗಿದೆ ಅದಕ್ಕೆ ಕಾರಣ ನಿಮಗೆ ಅನುಕೂಲಕರವಾಗಿ ಆಯ್ಕೆಮಾಡಿದ ಸಿಸ್ಟಮ್ ಬ್ರೋತ್ ಮೈನಸ್ ಗುಳ್ಳೆಗಳು ಎಂಬುದು ತಿಳಿದಿದೆ ಜನರೇಶನ್ ಪ್ರಮಾಣ ಶೂನ್ಯ ಆಗಿದೆ ಈ ಸಂದರ್ಭದಲ್ಲಿ ಆಮ್ಲಜನಕವನ್ನು ಉತ್ಪಾದಿಸುವ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ನಾವು ಈಗ ನೋಡಿದ ಇನ್ಪುಟ್ ಪ್ರಮಾಣ KLaCO2 CO2V ಆಗಿತ್ತು ಮತ್ತು ಕೋಶಗಳು ಇದ್ದರೆ ಬಳಕೆಯ ಪ್ರಮಾಣ ಅನ್ನು qO2 ಪಟ್ಟು ಕೋಶ ಸಾಂದ್ರತೆ ಮತ್ತು ಪರಿಮಾಣಕ್ಕೆ ನೀಡಬಹುದು qO2 ಎಂಬುದು ಪ್ರತಿ ಜೀವಕೋಶದ ಸಾಂದ್ರತೆಗೆ ಆಮ್ಲಜನಕದ ಬಳಕೆಯ ಪ್ರಮಾಣ ಆಗಿದೆ ಜೀವಕೋಶದ ಸಾಂದ್ರತೆಯ ಆಧಾರದ ಮೇಲೆ ಇದು ಆಮ್ಲಜನಕದ ಬಳಕೆಯ ಪ್ರಮಾಣ ಆಗಿದೆ ಆದ್ದರಿಂದ ಪ್ರತಿ ಸಮಯಕ್ಕೆ ಪ್ರತಿ ಪರಿಮಾಣಕ್ಕೆ ದ್ರವ್ಯರಾಶಿಯನ್ನು ಪಡೆಯಲು ನೀವು ಅದನ್ನು ಕೋಶ ಸಾಂದ್ರತೆಯಿಂದ ಗುಣಿಸಬೇಕು ಮತ್ತು ಸಮಯಕ್ಕೆ ದ್ರವ್ಯರಾಶಿ ಪಡೆಯಲು ತೆಗೆದುಕೊಂಡ ಪರಿಮಾಣದಿಂದ ಅದನ್ನು ಗುಣಿಸಬೇಕು ನಿರ್ದಿಷ್ಟ ಆಮ್ಲಜನಕ ಬಳಕೆಯ ಪ್ರಮಾಣ qO2 ಗೆ ಹೆಸರು ಎಂಬುದನ್ನ ಸೂಚಿಸುತ್ತದೆ KLaCO2 CO2V qO2xVdCO2Vdt ಯಾವುದೇ ಕೋಶಗಳು ಇಲ್ಲದಿದ್ದಾಗ x 0 ಸ್ಥಿರ ಪರಿಮಾಣದಲ್ಲಿ V ಸ್ಥಿರ KLaCO2 CO2VVdCO2dt KLaCO2 CO2dCO2dt ಈ ಸಮೀಕರಣವನ್ನು ಪರಿಹರಿಸಿದರೆ dCO2CO2 CO2KLadt ಅವಿಭಾಜ್ಯಗಳ ಕೋಷ್ಟಕದಿಂದ ನಮಗೆ ಈ dxa x ಫಾರ್ಮ್ ಗೆ ಅವಿಭಾಜ್ಯ ಅಗತ್ಯವಿದೆ ಪರಿಹಾರವೆಂದರೆ ln CC CO2 kLat ಹೀಗಾಗಿ ln CC CO2 vs t ಫ್ಲೋಟ್ ನಲ್ಲಿ kLa ಸ್ಲೋಪ್ ಆಗಿದೆ ಇದು ನಮಗೆ ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನಕ್ಕೆ ಆಧಾರವನ್ನು ನೀಡುತ್ತದೆ ಕೋಶಗಳ ಅನುಪಸ್ಥಿತಿಯಲ್ಲಿ ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನವನ್ನು ನಡೆಸಲಾಗುತ್ತದೆ kLa ಜೀವಕೋಶಗಳ ಅನುಪಸ್ಥಿತಿಯಲ್ಲಿ ನಿಜವಾದ ಬ್ರೋತ್ ನಲ್ಲಿ ಎಂದು ಅಂದಾಜಿಸಲಾಗಿದೆ ಆದರೆ ಯಾವುದೇ ಜೀವಕೋಶಗಳಿರುವುದಿಲ್ಲ ಆಮ್ಲಜನಕದ ಸಾಂದ್ರತೆಯ ವ್ಯತ್ಯಾಸವನ್ನು ದ್ರವ ವರ್ಸಸ್ ಸಮಯದಲ್ಲಿ ನಮಗೆ ನೀಡುವ ಪ್ರಯೋಗದಿಂದ ನಾವು ಡೇಟಾ ವನ್ನು ಹೊಂದಿದ್ದರೆ ನಾವು kLa ಅನ್ನು ಸ್ಲೋಪ್ ನಂತೆ ಪಡೆಯುತ್ತೇವೆ ಅದನ್ನೇ ಮಾಡಲಾಗುತ್ತಿರುವುದು ಅದು ಜೈವಿಕರಿಯಾಕ್ಟರ್ ನ kLa ಅನ್ನು ಕಂಡುಹಿಡಿಯಲು ನಡೆಸುವ ಪ್ರಯೋಗವಾಗಿದೆ ಆದ್ದರಿಂದ ಒಂದು ವಿಶಿಷ್ಟವಾದ ಪ್ರಯೋಗವು ಈ ರೀತಿಯದ್ದಾಗಿದೆ ನಮಗೆ ಇಲ್ಲಿ ಡಿಒ ಸ್ಕೇಲ್ ಇದೆ ಇಲ್ಲಿ ಟೈಮ್ ಸ್ಕೇಲ್ ಇದೆ ಆರಂಭದಲ್ಲಿ ಸಹಜವಾಗಿ ಬ್ರೋತ್ ಆಮ್ಲಜನಕವನ್ನು ಹೊಂದಿರುತ್ತದೆ ಏಕೆಂದರೆ ಅದು ಗಾಳಿ ಫಿಲ್ಟರ್ ಮಾಡಿದ ಗಾಳಿ ಅಥವಾ ಕ್ರಿಮಿನಾಶಕ ಗಾಳಿಗೆ ಒಡ್ಡಿಕೊಳ್ಳುತ್ತದೆ ಆದ್ದರಿಂದ ನಾವು ಅಲ್ಲಿ ಯಾವುದೇ ಜೀವಿಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳೋಣ ನಾವು ಮೊದಲು ಬ್ರೋತ್ ನಿಂದ ಎಲ್ಲಾ ಆಮ್ಲಜನಕವನ್ನು ತೆಗೆದುಹಾಕಬೇಕು ನಾವು ಬ್ರೋತ್ ಮೂಲಕ ಸಾರಜನಕ ಬಬಲ್ ಸಾರಜನಕವನ್ನು ಬಳಸುತ್ತೇವೆ ಸಾರಜನಕವು ಎಲ್ಲಾ ಆಮ್ಲಜನಕದ ಬ್ರೋತ್ ಅನ್ನು ಭೌತಿಕವಾಗಿ ತೆಗೆದುಹಾಕುತ್ತದೆ ಮತ್ತು ಸಾರಜನಕವನ್ನು ಪರಿಚಯಿಸಿದ ನಂತರ ನಾವು ಕರಗಿದ ಆಮ್ಲಜನಕದ ಮಟ್ಟವನ್ನು ಸಮಯದೊಂದಿಗೆ ಅನುಸರಿಸಿದರೆ ಅದು ಸ್ವಲ್ಪ ಸಮಯದ ನಂತರ ಶೂನ್ಯಕ್ಕೆ ಇಳಿಯುತ್ತದೆ ಸ್ವಲ್ಪ ಸಮಯದವರೆಗೆ ಶೂನ್ಯ ಓದುವಿಕೆ ಮೂಲಕ ಅದು ಖಂಡಿತವಾಗಿಯೂ ಶೂನ್ಯಕ್ಕೆ ಶೂನ್ಯನೇ ನಾ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನಂತರ ನಾವು ಗಾಳಿಯನ್ನು ಪರಿಚಯಿಸಿದರೆ ಅದು ಈ ರೀತಿಯದ್ದಾಗಿರುತ್ತದೆ ಕರಗಿದ ಆಮ್ಲಜನಕವು ಕರಗಿದ ಆಮ್ಲಜನಕದ ಮಂದಗೊಳಿಸುವಿಕೆ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಅಲ್ಲಿಗೆ ತಲಪುತ್ತದೆ ನಾವು ಇಲ್ಲಿ ಸ್ಯಾಚುರೇಶನ್ ಗಿಂತ ಸ್ವಲ್ಪ ಕಡಿಮೆ ಪ್ರಾರಂಭಿಸುತ್ತಿದ್ದೇವೆ ಮತ್ತು ಅದು ಸಾಮಾನ್ಯ ಸಂದರ್ಭವಾಗಿದೆ ಮತ್ತು ಇದರಿಂದ ನಾವು ಡೇಟಾ ವನ್ನು ಈ ರೀತಿಯ ಫ್ಲೋಟ್ ನಿಂದ ಪಡೆಯಬಹುದು ln CC CO2 vs t ನಾವು ಇದನ್ನು ನೋಡಿದರೆ ಇದು ln CC CO2 ಒಂದು ಸರಳ ರೇಖೆ ಎಂದು ಊಹಿಸಬೇಕಾಗುತ್ತದೆ ಆದ್ದರಿಂದ ಈ ಗ್ರಾಫ್ ನೇರ ರೇಖೆಯಾಗಿರುವ ಪ್ರದೇಶದಲ್ಲಿ ಮಾತ್ರ ಇದು ಮಾನ್ಯವಾಗಿರುತ್ತದೆ ಆದ್ದರಿಂದ ನಾವು ಈ ಗ್ರಾಫ್ ನೇರ ರೇಖೆಯಾಗಿರುವ ಪ್ರದೇಶವನ್ನು ಆರಿಸುತ್ತೇವೆ ಮತ್ತು ಅದರ ಈ ಸ್ಲೋಪ್ ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು kLa ಅನ್ನು ಈ ರೀತಿಯಾಗಿ ಕಂಡುಕೊಳ್ಳುತ್ತೇವೆ ಡಿಒ ಪ್ರೋಬ್ ಕರಗಿದ ಆಮ್ಲಜನಕದ ಮಟ್ಟವನ್ನು ಅಳೆಯಲು ಬಳಸುವ ಪ್ರೋಬ್ ಚಿತ್ರಕ್ಕಾಗಿ ನೀವು ವೀಡಿಯೊ ದಲ್ಲಿ ಉಲ್ಲೇಖಿಸಲಾದ ಸೈಟ್ ಗೆ ಭೇಟಿ ನೀಡಬಹುದು ಆದ್ದರಿಂದ ಇದು ಎಲೆಕ್ಟ್ರೋಕೆಮಿಕಲ್ ಪ್ರೋಬ್ ಆಗಿದೆ ನಿಮ್ಮಲ್ಲಿ ಕ್ಯಾಥೋಡ್ ಇದೆ ಅದು ಪ್ಲಾಟಿನಂ ಆನೋಡ್ ಬೆಳ್ಳಿ ಇಂದ ಮಾಡಿರೋದು ಆದ್ದರಿಂದ ಎಲೆಕ್ಟ್ರೋ ಕೆಮಿಕಲ್ ಪ್ರೋಬ್ ನಲ್ಲಿ ನಿಮಗೆ ಕ್ಯಾಥೋಡ್ ಮತ್ತು ಆನೋಡ್ ಮತ್ತು ಎಲೆಕ್ಟ್ರೋಲೈಟ್ ಬೇಕಾಗುತ್ತದೆ ಎಲೆಕ್ಟ್ರೋಲೈಟ್ ಪೊಟ್ಯಾಸಿಯಮ್ ಕ್ಲೋರೈಡ್ ಕೆಸಿಎಲ್ ಆಗಿರುತ್ತದೆ ಇವೆಲ್ಲವೂ ಆಮ್ಲಜನಕ ಪ್ರವೇಶಸಾಧ್ಯ ಮೆಂಬ್ರೇನ್ ಇಂದ ಆವೃತವಾಗಿರುವ ಸಣ್ಣ ಕೋಣೆಯಲ್ಲಿ ಸುತ್ತುವರೆದಿದೆ ನೀವು ಕ್ಯಾಥೋಡ್ ಅನ್ನು ಹೊಂದಿದ್ದೀರಿ ನೀವು ಕೆಲವು ರೂಪದಲ್ಲಿ ಆನೋಡ್ ಹೊಂದಿದ್ದೀರಿ ಮತ್ತು ನಂತರ ನೀವು ಎಲೆಕ್ಟ್ರೋಲೈಟ್ ಮತ್ತು ಆಮ್ಲಜನಕದ ಪ್ರವೇಶಸಾಧ್ಯ ಮೆಂಬ್ರೇನ್ ಅನ್ನು ಹೊಂದಿದ್ದೀರಿ ಮತ್ತು ಇದನ್ನು ಮಾಧ್ಯಮದಲ್ಲಿ ಅದ್ದಿ ಇಡಲಾಗುತ್ತದೆ ಮಾಧ್ಯಮದಿಂದ ಬರುವ ಆಮ್ಲಜನಕವು ಮೆಂಬ್ರೇನ್ ಮೂಲಕ ಹಾದುಹೋಗುತ್ತದೆ ಮತ್ತು ಕ್ಯಾಥೋಡ್ ನಲ್ಲಿ ಈ ಕೆಳಗಿನಂತೆ ಪ್ರತಿಕ್ರಿಯಿಸುತ್ತದೆ ಕ್ಯಾಥೋಡ್ ನ ಪ್ಲಾಟಿನಂ ಉಪಸ್ಥಿತಿಯಲ್ಲಿ ಆಮ್ಲಜನಕವು ನಿಮಗೆ ಹೈಡ್ರಾಕ್ಸಿಲ್ ಅಯಾನುಗಳನ್ನು ನೀಡುತ್ತದೆ 12O2H2O2e Pt2OH AgCl AgCle ಆನೋಡ್ ನಲ್ಲಿ ನೀವು ಬೆಳ್ಳಿಯನ್ನು ಹೊಂದಿದ್ದೀರಿ ವಿದ್ಯುದ್ವಾರಗಳಲ್ಲಿ ನಡೆಯುವ ಎರಡು ಪ್ರತಿಕ್ರಿಯೆಗಳು ಮೇಲಿನವು ವಿದ್ಯುದ್ವಾರಗಳಲ್ಲಿ ಎಲೆಕ್ಟ್ರಾನ್ ಗಳನ್ನು ವರ್ಗಾಯಿಸಿದಾಗ ನೀವು ವಿದ್ಯುದ್ವಾರಗಳನ್ನು ತಂತಿಯೊಂದಿಗೆ ಸಂಪರ್ಕಿಸಿದರೆ ನೀವು ಪ್ರವಾಹವನ್ನು ನೋಡುತ್ತೀರಿ ಉತ್ಪತ್ತಿಯಾಗುವ ಪ್ರವಾಹವು ಆಮ್ಲಜನಕದ ಪ್ರವೇಶಸಾಧ್ಯ ಮೆಂಬ್ರೇನ್ ನಾದ್ಯಂತ ಆಮ್ಲಜನಕದ ಹರಿವಿಗೆ ಅನುಪಾತದಲ್ಲಿರುತ್ತದೆ ಇದು ಕರಗಿದ ಆಮ್ಲಜನಕಕ್ಕೆ ಅನುಪಾತದಲ್ಲಿರುತ್ತದೆ ಅದು ಇಲ್ಲಿ ತತ್ವವಾಗಿದೆ ತದನಂತರ ಇದು ಎಲೆಕ್ಟ್ರೋಕೆಮಿಕಲ್ ಪ್ರೋಬ್ ನ ತತ್ವವಾಗಿದೆ ಇತರ ಆಪ್ಟಿಕಲ್ ಪ್ರೋಬ್ ಗಳೂ ಇವೆ ಈ ಆಪ್ಟಿಕಲ್ ಡಿಒ ಸಂವೇದಕಕ್ಕೆ ಲಿಂಕ್ ಅನ್ನು ನಾನು ನಿಮಗೆ ತೋರಿಸಿದ್ದೇನೆ ಅದು ವೀಡಿಯೊ ವಾಗಿದೆ ಅದನ್ನು ಕಂಡುಹಿಡಿಯಲು ನೀವು ವೀಡಿಯೊ ವನ್ನು ನೋಡಬಹುದು ಈ ಅಭ್ಯಾಸದ ಸಮಸ್ಯೆ ನಾಲ್ಕು ದಶಮಾಂಶ ಒಂದರೊಂದಿಗೆ ಈ ಉಪನ್ಯಾಸವನ್ನು ಮುಗಿಸೋಣ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಸಮಸ್ಯೆಯನ್ನು ಪರಿಹರಿಸುತ್ತೇವೆ KLa ನ ಅಳತೆಯನ್ನು ಅಭ್ಯಾಸ ಮಾಡಲು ಇದು ಒಂದು ಸಮಸ್ಯೆಯಾಗಿದೆ ಡೈನಾಮಿಕ್ ರೆಸ್ಪಾನ್ಸ್ ವಿಧಾನದಿಂದ ಐದನೂರು ಆರ್ಪಿಎಂ ಒಂದು ವಾತಾವರಣದ ಒತ್ತಡ ಮತ್ತು 37 ಡಿಗ್ರಿ ಸಿ ಯಲ್ಲಿ ಕಾರ್ಯನಿರ್ವಹಿಸುವ ಸ್ಟರ್ಡ್ ಟ್ಯಾಂಕ್ ಜೈವಿಕರಿಯಾಕ್ಟರ್ ನ KLa ನಿರ್ಣಯ ಸಮಯದಲ್ಲಿ ಈ ಕೆಳಗಿನ ಡೇಟಾ ವನ್ನು ಪಡೆಯಲಾಗಿದೆ ಆಮ್ಲಜನಕದ ಮೂಲವು ಗಾಳಿಯಾಗಿತ್ತು ಕರಗಿದ ಆಮ್ಲಜನಕದ ಮಟ್ಟವನ್ನು ಓದಲು ಮಿಲಿವೋಲ್ಟ್ ಮೀಟರ್ ಅನ್ನು ಬಳಸಲಾಯಿತು ಜೈವಿಕರಿಯಾಕ್ಟರ್ ನ KLa ಅನ್ನು ಈ ಡೇಟಾ ದಿಂದ ಕಂಡುಹಿಡಿಯಬೇಕು ಇದು ವಿಶಿಷ್ಟ ದತ್ತಾಂಶ ಇದು ನನ್ನ ಡಾಕ್ಟರೇಟ್ ದಿನಗಳಲ್ಲಿ ಜೈವಿಕರಿಯಾಕ್ಟರ್ ನೊಂದಿಗಿನ ನನ್ನ ಸ್ವಂತ ಪ್ರಯೋಗದಿಂದ ಪಡೆದಿರುವುದು ಎಂದು ನಾನು ಭಾವಿಸುತ್ತೇನೆ ಸಮಯದ ವರ್ಸಸ್ ಡಿಒ ಸೆಕೆಂಡು ಗಳಲ್ಲಿ ಸಮಯ ಮಿಲಿವೋಲ್ಟ್ ಗಳಲ್ಲಿ ನೀವು ಈ ವಿವಿಧ ಮೌಲ್ಯಗಳನ್ನು ಹೊಂದಿದ್ದೀರಿ ಇದು ನಿಮಗೆ ನೀಡಲಾದ ದತ್ತಾಂಶವೇ KLa ಅನ್ನು ಕಂಡುಹಿಡಿಯಲು ಕೇಳಲಾಗುತ್ತದೆ ಇದನ್ನು ಮಾಡುತ್ತಾ ದಯವಿಟ್ಟು ಮುಂದುವರಿಯಿರಿ ನಾವು ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ ಮತ್ತು ನಾವು ಈ ಸಮಸ್ಯೆಯನ್ನು ಪರಿಹರಿಸೋಣ